ಶುಭ ಮಧ್ಯಾಹ್ನ ಪ್ರೊಜೆಕ್ಟ್ಗಳ ಪ್ರಮುಖ ಎಸ್ಟಿಮೇಷನ್ಗಳಲ್ಲಿ ಒಂದಾದ ಸ್ಟಾಫ್ಯಿಂಗ್ ಲೆವೆಲ್ ಎಸ್ಟಿಮೇಷನ್ ಅನ್ನು ಈಗ ನೋಡಬಹುದು ಇಲ್ಲಿ ನಾವು ಸ್ಟಾಫ್ ಲೆವೆಲ್ ಎಸ್ಟಿಮೇಷನ್ನ ಪುಟ್ನಮ್ನ ಮೋಡೆಲ್Putnam's model ಮತ್ತು ಜೆನ್ಸನ್ ಮೋಡೆಲ್Jensen's model ಎಂಬ ಎರಡು ಪ್ರಮುಖ ಮೋಡೆಲ್ಗಳನ್ನು ನೋಡುತ್ತೇವೆ ಆದ್ದರಿಂದ ಈ ಪ್ರೊಜೆಕ್ಟ್ ಡ್ಯುರೇಷನ್ ಮತ್ತು ಸ್ಟಾಫ್ಯಿಂಗ್ಗಳ ಬಗ್ಗೆ ನೋಡೋಣ ಆದ್ದರಿಂದ ಎಫರ್ಟ್ ಎಸ್ಟಿಮೇಷನ್ ಮ್ಯಾನೇಜರ್ಗಳು ಪ್ರೊಜೆಕ್ಟ್ ಅನ್ನು ಪೂರ್ಣಗೊಳಿಸಲು ಅಗತ್ಯವಿರುವ ಕ್ಯಾಲೆಂಡರ್ ಟೈಮ್ ಅನ್ನು ಮತ್ತು ಸ್ಟಾಫ್ ಯಾವಾಗ ಬೇಕಾಗುತ್ತದೆ ಎಂದು ಎಸ್ಟಿಮೇಟ್ ಮಾಡಬೇಕು ಎಫರ್ಟ್ ಎಸ್ಟಿಮೇಷನ್ ಬಹಳ ಮುಖ್ಯ ಎಂದು ಹೇಳೋಣ ಅದೇ ರೀತಿ ಪ್ರೊಜೆಕ್ಟ್ ಅನ್ನು ಪೂರ್ಣಗೊಳಿಸಲು ಅಗತ್ಯವಿರುವ ಕ್ಯಾಲೆಂಡರ್ ಟೈಮ್ ಅನ್ನು ಎಸ್ಟಿಮೇಟ್ ಮಾಡುವುದು ಹಾಗೆಯೇ ಅಗತ್ಯವಿರುವಾಗ ಎಷ್ಟು ಸ್ಟಾಫ್ಗಳು ಬೇಕಾಗುತ್ತಾರೆ ಎಂಬುದು ಪ್ರೊಜೆಕ್ಟ್ ಎಸ್ಟಿಮೇಷನ್ನ ಪ್ರಮುಖ ಅಂಶಗಳಾಗಿವೆ

ಆದ್ದರಿಂದ ನಿರ್ದಿಷ್ಟ ಪ್ರೊಜೆಕ್ಟ್ಗೆ ಕ್ಯಾಲೆಂಡರ್ ಟೈಮ್ ಅನ್ನು COCOMO 2 ಸೂತ್ರವನ್ನು ಬಳಸಿಕೊಂಡು ಎಸ್ಟಿಮೇಟ್ ಮಾಡಬಹುದು ಇಲ್ಲಿ T ಡೆವಲಪ್ಮೆಂಟ್ ಅಂದರೆ ಕ್ಯಾಲೆಂಡರ್ ಟೈಮ್ ಅನ್ನು ಈ ಕೆಳಗಿನಂತೆ ಪ್ರತಿನಿಧಿಸಲಾಗುತ್ತದೆ TDEV 3 0 330 2B 1 01 ಆದ್ದರಿಂದ ಇಲ್ಲಿ ಈ ಸೂತ್ರವನ್ನು COCOMO 2 ಎಸ್ಟಿಮೇಷನ್ ಟೆಕ್ನಿಕ್ ಅನ್ನು ಬಳಸಿಕೊಂಡು ಪಡೆಯಲಾಗಿದೆ ಮತ್ತು ಇಲ್ಲಿ PM ಪರ್ಸನ್ ಮಂತ್ಸ್ ಅಲ್ಲಿನ ಎಫರ್ಟ್ ಅನ್ನು ಪ್ರತಿನಿಧಿಸುತ್ತದೆ ಮತ್ತು B ಎಂಬುದು ಎಕ್ಸ್ಪೋನೆಂಟ್ ಅನ್ನು ಲೆಕ್ಕಾಚಾರ ಮಾಡುತ್ತದೆ ಸಾಮಾನ್ಯವಾಗಿ ಆರ್ಲಿ ಪ್ರೋಟೋಟೈಪ್ಯಿಂಗ್ ಮೋಡೆಲ್ಗೆ B ಒಂದಾಗಿದೆ ಅಗತ್ಯವಿರುವ ಸಮಯವು ಪ್ರೊಜೆಕ್ಟ್ ಅಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳ ಸಂಖ್ಯೆಯಿಂದ ಸ್ವತಂತ್ರವಾಗಿರುತ್ತದೆ ಈ ಟೈಮ್ ಡೆವಲಪ್ಮೆಂಟ್ ಪ್ರೊಜೆಕ್ಟ್ ಅಲ್ಲಿ ಎಷ್ಟು ಜನರು ಕೆಲಸ ಮಾಡುತ್ತಿದ್ದಾರೆ ಎಂಬುದರ ಮೇಲೆ ಅವಲಂಬಿತವಾಗಿರುವುದಿಲ್ಲ ಪ್ರೊಜೆಕ್ಟ್ ಅಲ್ಲಿ ಕೆಲಸ ಮಾಡುವ ಜನರ ಸಂಖ್ಯೆಯಿಂದ ಸ್ವತಂತ್ರವಾಗಿ ಅಗತ್ಯವಿರುವ ಡೆವಲಪ್ಮೆಂಟ್ ಟೈಮ್ ಇದಾಗಿದೆ ಆದ್ದರಿಂದ ಈಗ ನಾವು ಸ್ಟಾಫ್ ಅವಶ್ಯಕತೆಯ ಬಗ್ಗೆ ನೋಡೋಣ ನಿರ್ದಿಷ್ಟ ಪ್ರೊಜೆಕ್ಟ್ಗೆ ಸಾಮಾನ್ಯವಾಗಿ ಎಷ್ಟು ಸ್ಟಾಫ್ಗಳು ನಿಮಗೆ ಬೇಕಾಗುತ್ತದೆ ಡೆವಲಪ್ಮೆಂಟ್ ಟೈಮ್ ಅನ್ನು ಅಗತ್ಯವಿರುವ ಶೆಡ್ಯೂಲ್ ಇಂದ ವಿಭಜಿಸುವ ಮೂಲಕ ಸ್ಟಾಫ್ ಅನ್ನು ಲೆಕ್ಕಹಾಕಲಾಗುವುದಿಲ್ಲ ಏಕೆಂದರೆ ಪ್ರೊಜೆಕ್ಟ್ ಅಲ್ಲಿ ಕೆಲಸ ಮಾಡುವ ಜನರ ಸಂಖ್ಯೆಯು ಪ್ರೊಜೆಕ್ಟ್ನ ವಿವಿಧ ಹಂತಗಳನ್ನು ಅವಲಂಬಿಸಿ ಬದಲಾಗುತ್ತದೆ ಅನಾಲಿಸಿಸ್ ರಿಕ್ವಾಯರ್ಮೆಂಟ್ ಸಮಯದಲ್ಲಿ ನಿಮಗೆ ಕಡಿಮೆ ಸಂಖ್ಯೆಯ ಜನರು ಬೇಕಾಗಬಹುದು ಬಹುಶಃ ಡಿಸೈನ್ ಸಮಯದಲ್ಲಿ ಮತ್ತೆ ಹೆಚ್ಚಿನ ಸಂಖ್ಯೆಯ ಜನರು ಮತ್ತು ಮತ್ತೆ ಕೋಡಿಂಗ್ ಸಮಯದಲ್ಲಿ ಇದು ಪ್ರೊಜೆಕ್ಟ್ನ ಸ್ವರೂಪವನ್ನು ಅವಲಂಬಿಸಿ ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು ಮತ್ತು ಮತ್ತೊಮ್ಮೆ ಟೆಸ್ಟಿಂಗ್ ಸಮಯದಲ್ಲಿ ನಿಮಗೆ ಹೆಚ್ಚಿನ ಸಂಖ್ಯೆಯ ಜನರು ಬೇಕಾಗಬಹುದು ಆದ್ದರಿಂದ ಇದು ಪ್ರೊಜೆಕ್ಟ್ ಅಲ್ಲಿ ಕೆಲಸ ಮಾಡುವ ಜನರ ಸಂಖ್ಯೆಯನ್ನು ಏಕೆ ಬದಲಾಯಿಸುತ್ತದೆ ಇದು ನೀವು ಪ್ರಸ್ತುತ ಇರುವ ಪ್ರೊಜೆಕ್ಟ್ ಫೇಸ್ ಅನ್ನು ಅವಲಂಬಿಸಿರುತ್ತದೆ ಪ್ರೊಜೆಕ್ಟ್ ಅಲ್ಲಿ ಕೆಲಸ ಮಾಡುವ ಹೆಚ್ಚಿನ ಜನರು ಸಾಮಾನ್ಯವಾಗಿ ಹೆಚ್ಚು ಒಟ್ಟು ಎಫರ್ಟ್ ಅನ್ನು ಮಾಡಬೇಕಾಗುತ್ತದೆ ಬಹಳ ಸ್ಪಷ್ಟ ಪ್ರೊಜೆಕ್ಟ್ ಅಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಕೆಲಸ ಮಾಡಿದರೆ ನಿಸ್ಸಂಶಯವಾಗಿ ಅಗತ್ಯವಿರುವ ಒಟ್ಟು ಎಫರ್ಟ್ ಹೆಚ್ಚು ಇರುತ್ತದೆ ಆದ್ದರಿಂದ ಶೆಡ್ಯೂಲ್ ಸ್ಲೀಪೇಜ್ ಒಂದಿಗೆ ಪರಸ್ಪರ ಸಂಬಂಧ ಹೊಂದಿರುವ ಜನರ ಅತ್ಯಂತ ತ್ವರಿತ ನಿರ್ಮಾಣ ಈಗ ಸ್ಟಾಫ್ಯಿಂಗ್ ಲೆವೆಲ್ ಅನ್ನು ಹೇಗೆ ಎಸ್ಟಿಮೇಟ್ಮಾಡುವುದು ಎಂದು ನೋಡೋಣ ಯಾವುದೇ ಡೆವಲಪ್ಮೆಂಟ್ ಪ್ರೊಜೆಕ್ಟ್ನ ಸಮಯದಲ್ಲಿ ಅಗತ್ಯವಿರುವ ಸಿಬ್ಬಂದಿಗಳ ಸಂಖ್ಯೆ ಸ್ಥಿರವಾಗಿರುವುದಿಲ್ಲ ಅದು ಯಾವ ಫೇಸ್ಗಳನ್ನು ಅವಲಂಬಿಸಿರುತ್ತದೆ ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಆದ್ದರಿಂದ ಯಾವುದೇ ಪ್ರೊಜೆಕ್ಟ್ನ ಡೆವಲಪ್ಮೆಂಟ್ ಸಮಯದಲ್ಲಿ ಅಗತ್ಯವಿರುವ ಸಿಬ್ಬಂದಿಗಳ ಸಂಖ್ಯೆಯು ಸ್ಥಿರವಾಗಿರುವುದಿಲ್ಲ ಇದು ಆರಂಭಿಕ ಸಮಯದಲ್ಲಿ ಕಡಿಮೆ ಇರಬಹುದು ಅಂದರೆ ಈ ರಿಕ್ವಾಯರ್ಮೆಂಟ್ ಸ್ಪೆಸಿಫಿಕ್ ಅನಾಲಿಸಿಸ್ ಮತ್ತು ಸ್ಪೆಸಿಫಿಕೇಷನ್ ನಂತರ ಮತ್ತೆ ಹೆಚ್ಚಿನ ಸಂಖ್ಯೆಯ ಜನರು ಡಿಸೈನ್ ಸಮಯದಲ್ಲಿ ಅಗತ್ಯವಿದೆ ಮತ್ತು ಟೆಸ್ಟಿಂಗ್ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಬೇಕಾಗಬಹುದು ಆದ್ದರಿಂದ ಅದು ಸ್ಥಿರವಾಗಿಲ್ಲ ಅದು ಬದಲಾಗುತ್ತದೆ ಈಗ ನಂತರ 1958 ರಲ್ಲಿ ಅವರು ಅನೇಕ R ಮತ್ತು D ಪ್ರೊಜೆಕ್ಟ್ಗಳನ್ನು ವಿಶ್ಲೇಷಿಸಿದರು ಮತ್ತು ಕೆಳಗಿನವುಗಳನ್ನು ಗಮನಿಸಿದರು ಅವನು ಏನು ಗಮನಿಸಿದನು ರೇಲೈ ಕರ್ವ್ ಯಾವುದೇ ಸಮಯದಲ್ಲಿ ಅಗತ್ಯವಿರುವ ಪೂರ್ಣ ಸಮಯದ ಸಿಬ್ಬಂದಿ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ ಎಂದು ಅವರು ಗಮನಿಸಿದರು ಅಂದರೆ ಪ್ರೊಜೆಕ್ಟ್ಗೆ ಯಾವುದೇ ಸಮಯದಲ್ಲಿ ಅಗತ್ಯವಿರುವ ಪೂರ್ಣ ಸಮಯದ ಸಿಬ್ಬಂದಿ ಸಂಖ್ಯೆಯನ್ನು ರೇಲೈ ಕರ್ವ್ ಅನ್ನು ಬಳಸಿಕೊಂಡು ಪ್ರತಿನಿಧಿಸಬಹುದು ಹಾಗಾದರೆ ರೇಲೈ ಕರ್ವ್ ಎಂದರೇನು ಎಂದು ನೋಡೋಣ ನೀವು ರೇಲೈ ಕರ್ವ್ ಅನ್ನು ಮೊದಲೇ ತಿಳಿದಿರಬೇಕು ಎಂದು ನಾನು ಭಾವಿಸುತ್ತೇನೆ ಇದು ರೇಲೈ ಕರ್ವನ ರೂಪವಾಗಿದೆ ಇಲ್ಲಿ x ಅಕ್ಷದಲ್ಲಿ ನಾವು ಟೈಮ್ ಅನ್ನು ತೆಗೆದುಕೊಂಡಿದ್ದೇವೆ ಮತ್ತು y ಅಕ್ಷದಲ್ಲಿ ನಾವು ಎಫರ್ಟ್ ಅನ್ನು ತೆಗೆದುಕೊಂಡಿದ್ದೇವೆ ಟೈಮ್ ಹೆಚ್ಚಾದಾಗ ಎಫರ್ಟ್ ಕ್ರಮೇಣ ಹೆಚ್ಚಾಗುತ್ತದೆ ಮತ್ತು ಟೈಮ್ ಪೀಕ್ಗೆ ಏರುತ್ತದೆ ಮತ್ತು ಅದರ ನಂತರ ಟೈಮ್ ಹೆಚ್ಚಾದಾಗಲೂ ಎಫರ್ಟ್ ಸ್ವಲ್ಪಮಟ್ಟಿಗೆ ಕಡಿಮೆಯಾಗುತ್ತದೆ ಅದು ಕಡಿಮೆಯಾಗುತ್ತದೆ ರೇಲೈ ಕರ್ವ್ ಅನ್ನು ಎರಡು ಪ್ರಮುಖ ಪ್ಯಾರಾಮೀಟರ್ಗಳಿಂದ ನಿರ್ದಿಷ್ಟಪಡಿಸಲಾಗಿದೆ ಒಂದು t d ಇನ್ನೊಂದು K t d ನಾವು ನೋಡಬಹುದಾದ ಕರ್ವ್ ಗರಿಷ್ಠವನ್ನು ತಲುಪುವ ಸಮಯ ಆದ್ದರಿಂದ td ಎಂಬುದು ಕರ್ವ್ ಗರಿಷ್ಠ ಮಟ್ಟವನ್ನು ತಲುಪುವ ಸಮಯ ಮತ್ತು K ಎಂಬುದು ಕರ್ವ್ನ ಕೆಳಗಿರುವ ಒಟ್ಟು ಏರಿಯಾ ಆಗಿದೆ ಆದ್ದರಿಂದ ಕರ್ವ್ ಕೆಳಗಿನ ಒಟ್ಟು ಏರಿಯಾವನ್ನು K ನಿಂದ ಪ್ರತಿನಿಧಿಸಲಾಗುತ್ತದೆ ಆದ್ದರಿಂದ td ಮತ್ತು K ಈ ಎರಡು ಪ್ಯಾರಾಮೀಟರ್ಗಳನ್ನು ಬಳಸಿಕೊಂಡು ರೇಲೈ ಕರ್ವ್ ಅನ್ನು ನಿರ್ದಿಷ್ಟಪಡಿಸಲಾಗುತ್ತದೆ ಸ್ಟಾಫ್ಯಿಂಗ್ ಮೋಡೆಲ್ ಅನ್ನು ತನಿಖೆ ಮಾಡಿದ ಮೊದಲ ವ್ಯಕ್ತಿಗಳಲ್ಲಿ ನಾರ್ಡೆನ್ ಒಬ್ಬರು ಅವರು ಕೆಲವು ಸಾಮಾನ್ಯ R ಮತ್ತು D ರೀತಿಯ ಪ್ರೊಜೆಕ್ಟ್ಗಳನ್ನು ಪರಿಗಣಿಸಿದ್ದಾರೆ ಯಾವುದೇ R ಮತ್ತು D ಪ್ರೊಜೆಕ್ಟ್ಗೆ ಈ ಸ್ಟಾಫ್ಯಿಂಗ್ ಮೋಡೆಲ್ ಅನ್ನು ರೇಲೈ ಡಿಸ್ಟ್ರಿಬ್ಯೂಷನ್ ಕರ್ವ್ ಇಂದ ಎಸ್ಟಿಮೇಟ್ ಮಾಡಬಹುದು ಎಂದು ಅವರು ತೀರ್ಮಾನಿಸಿದರು ಆದ್ದರಿಂದ ಅವರು ಹಲವಾರು ಪ್ರೊಜೆಕ್ಟ್ಗಳನ್ನು ಗಮನಿಸಿದ್ದಾರೆ ಮತ್ತು ನಂತರ ಈ ಸ್ಟಾಫ್ಯಿಂಗ್ ಪ್ಯಾಟರ್ನ್ ಅನ್ನು ತೀರ್ಮಾನಿಸಿದರು ಅಂದರೆ R ಮತ್ತು D ಪ್ರೊಜೆಕ್ಟ್ ಅಲ್ಲಿ ಅದನ್ನು ಅನುಸರಿಸುವ ಪ್ರೊಜೆಕ್ಟ್ ಅನ್ನು ಅಭಿವೃದ್ಧಿಪಡಿಸಲು ಅಗತ್ಯವಿರುವ ಸ್ಟಾಫ್ಗಳ ಸಂಖ್ಯೆ ಸರಿಯೇ ಕ್ಷಮಿಸಿ R ಮತ್ತು D ಪ್ರೊಜೆಕ್ಟ್ ಅನ್ನು ಅಭಿವೃದ್ಧಿಪಡಿಸಲು ಅಗತ್ಯವಿರುವ ಜನರ ಸಂಖ್ಯೆಯನ್ನು ಕೆಳಗೆ ತೋರಿಸಿರುವಂತೆ ರೇಲೈ ಡಿಸ್ಟ್ರಿಬ್ಯೂಷನ್ ಕರ್ವ್Rayleigh distribution curve ಎಸ್ಟಿಮೇಟ್ ಮಾಡಬಹುದು ಮತ್ತು ರೇಲೈ ಡಿಸ್ಟ್ರಿಬ್ಯೂಷನ್ ಕರ್ವ್ ಅನ್ನು T d ಮತ್ತು K ಎಂಬ ಎರಡು ಪ್ಯಾರಾಮೀಟರ್ಗಳಿಂದ ನಿರ್ದಿಷ್ಟಪಡಿಸಲಾಗಿದೆ ನಂತರ ಪುಟ್ನಮ್ ಬಂದರು ಆದ್ದರಿಂದ ಪುಟ್ನಮ್ ಅವರು ಕೆಲವು ಕೆಲಸಗಳನ್ನು ಮಾಡಿದ್ದಾರೆ ಅವರು ಸಾಫ್ಟ್ವೇರ್ ಪ್ರೊಜೆಕ್ಟ್ಗಳ ಸ್ಟಾಫ್ ಸಮಸ್ಯೆಯನ್ನು ಅಧ್ಯಯನ ಮಾಡಿದ್ದಾರೆ ಅವರು 1976 ರಲ್ಲಿ ಅನೇಕ ಪ್ರೊಜೆಕ್ಟ್ಗಳನ್ನು ತನಿಖೆ ಮಾಡಿದ್ದಾರೆ ಪುಟ್ನಮ್ ಸಾಫ್ಟ್ವೇರ್ ಪ್ರೊಜೆಕ್ಟ್ಗಳ ಸ್ಟಾಫ್ ಸಮಸ್ಯೆಯನ್ನು ಅಧ್ಯಯನ ಮಾಡಿದರು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರೊಜೆಕ್ಟ್ಗಳಲ್ಲಿ ಅಗತ್ಯವಿರುವ ಎಫರ್ಟ್ ಮಟ್ಟವು ಇದೇ ರೀತಿಯ ಹೊದಿಕೆಯನ್ನು ಹೊಂದಿದೆ ಎಂದು ಅವರು ಗಮನಿಸಿದರು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಅಗತ್ಯವಿರುವ ಎಫರ್ಟ್ ಮಟ್ಟವು ಇದೇ ರೀತಿಯ ಎಫರ್ಟ್ ಅನ್ನು ಹೊಂದಿದೆ ಎಂದು ಅವರು ಗಮನಿಸಿದರು ಏಕೆಂದರೆ ಈ ಹಿಂದೆ ಪುಟ್ನಮ್ ಈ ನಾರ್ಡೆನ್ ಕೆಲವು R ಮತ್ತು D ಪ್ರೊಜೆಕ್ಟ್ಗಳನ್ನು ಸಾಮಾನ್ಯವಾಗಿ ಅಧ್ಯಯನ ಮಾಡಿದ್ದರು ಆದ್ದರಿಂದ ನಂತರ ಪುಟ್ನಮ್ ಸಾಫ್ಟ್ವೇರ್ ಪ್ರೊಜೆಕ್ಟ್ಗಳ ಸ್ಟಾಫ್ ಸಮಸ್ಯೆಯನ್ನು ಅಧ್ಯಯನ ಮಾಡಿದರು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಅಗತ್ಯವಿರುವ ಎಫರ್ಟ್ ಮಟ್ಟವು R ಮತ್ತು D ಪ್ರೊಜೆಕ್ಟ್ಗಳ ಸಂದರ್ಭದಲ್ಲಿ ಸಂಭವಿಸುವ ಇದೇ ರೀತಿಯ ಹೊದಿಕೆಯನ್ನು ಹೊಂದಿದೆ ಎಂದು ಅವರು ಗಮನಿಸಿದರು ರೇಲೈ ನಾರ್ಡೆನ್ ಕರ್ವ್ ಕೋಡ್ನ ವಿತರಣೆಯ ಸಾಲುಗಳ ಸಂಖ್ಯೆಯನ್ನು ಎಫರ್ಟ್ ಮತ್ತು ಡೆವಲಪ್ಮೆಂಟ್ ಟೈಮ್ಗೆ ಸಂಬಂಧಿಸಿದೆ ಎಂದು ಅವರು ಕಂಡುಕೊಂಡರು ಆದ್ದರಿಂದ ಅಂದರೆ ನೀವು ಈ ರೇಲೈ ನಾರ್ಡೆನ್ ಕರ್ವ್ ಅನ್ನು ನೋಡುತ್ತೀರಿ ಅದು ಯಾವ ಎಫರ್ಟ್ ಮತ್ತು ಡೆವಲಪ್ಮೆಂಟ್ ಟೈಮ್ಗೆ ವಿತರಿಸಲಾದ ಕೋಡ್ಗಳ ಸಂಖ್ಯೆಗೆ ಸಂಬಂಧಿಸಿದೆ ಪುಟ್ನಮ್ ಅವರು ಹೆಚ್ಚಿನ ಸಂಖ್ಯೆಯ ಆರ್ಮಿ ಪ್ರೊಜೆಕ್ಟ್ಗಳನ್ನು ಅಧ್ಯಯನ ಮಾಡಿದ್ದಾರೆ ಮತ್ತು L ಗಾಗಿ ಅಭಿವ್ಯಕ್ತಿಯನ್ನು ಪಡೆದಿದ್ದಾರೆ ಎಂದು ವಿಶ್ಲೇಷಿಸಿದ್ದಾರೆ L ಅನ್ನು ಈ ಕೆಳಗಿನಂತೆ ವಿಶ್ಲೇಷಿಸಿದ್ದಾರೆ LCkK13td43 K ಎಂದರೆ ವ್ಯಯಿಸಿದ ಎಫರ್ಟ್ ಅಥವಾ ಅಗತ್ಯವಿರುವ ಎಫರ್ಟ್ ಮತ್ತು L ಎಂಬುದು KLOC ಯ ಸೈಜ್ t d ಎಂಬುದು ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸುವ ಸಮಯ C k ಎಂಬುದು ಟೆಕ್ನಾಲಜಿ ಕಾನ್ಸ್ಟಂಟ್ ಸ್ಟೇಟ್ ಎಂದು ಕರೆಯಲ್ಪಡುತ್ತದೆ ಟೆಕ್ನಾಲಜಿ ಕಾನ್ಸ್ಟಂಟ್ ಎಂದು ಕರೆಯಲ್ಪಡುವ ಈ C k ಪ್ರೋಗ್ರಾಮರ್ ಪ್ರೋಡಕ್ಟಿವಿಟಿ ಮೇಲೆ ಪರಿಣಾಮ ಬೀರುವ ವಿವಿಧ ಫ್ಯಾಕ್ಟರ್ಗಳನ್ನು ಪ್ರತಿಬಿಂಬಿಸುತ್ತದೆ ನೀವು ಹಿಂದಿನ ಸಂದರ್ಭಗಳಲ್ಲಿ COCOMO ಮೋಡೆಲ್ ಇತ್ಯಾದಿಗಳನ್ನು ನೋಡಿದಂತೆ ಅವು ಪ್ರೋಗ್ರಾಮರ್ ಪ್ರೋಡಕ್ಟಿವಿಟಿ ಮೇಲೆ ಪರಿಣಾಮ ಬೀರುವ ಹಲವು ಫ್ಯಾಕ್ಟರ್ಗಳಿವೆ ಇಲ್ಲಿ C k ಪ್ರೋಗ್ರಾಮರ್ ಪ್ರೋಡಕ್ಟಿವಿಟಿ ಮೇಲೆ ಪರಿಣಾಮ ಬೀರುವ ವಿವಿಧ ಫ್ಯಾಕ್ಟರ್ಗಳನ್ನು ಪ್ರತಿನಿಧಿಸುತ್ತದೆ ಪುಟ್ನಮ್ ಅವರು ಯಾವುದೋ ಕೆಲಸವನ್ನು ಸ್ಥಾಪಿಸಿದರು ಪುಟ್ನಮ್ ಈ ಕೆಳಗಿನವುಗಳನ್ನು ಹೇಳಿದ್ದಾರೆ ಹಲವಾರು ಪ್ರಯೋಗಗಳನ್ನು ನಡೆಸಿದ ನಂತರ ಅವರು C k C k ವ್ಯಾಲ್ಯೂವು 2 ಕ್ಕೆ ಸಮನಾಗಿರುತ್ತದೆ ಎಂದು ಗಮನಿಸಿದರು ಅಲ್ಲಿ ಯಾವುದೇ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮೇಥೆಡೊಲಜಿ ಅಥವಾ ಸರಿಯಾದ ವಿಧಾನದ ಯಾವುದೇ ಕಳಪೆ ದಾಖಲಾತಿಯನ್ನು ಬಳಸದ ಅತ್ಯಂತ ಕಳಪೆ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ಗೆ ಬಳಸಲಾಗುತ್ತದೆ ಮತ್ತು ಅಲ್ಲಿ ಯಾವುದೇ ವಿಮರ್ಶೆಗಳಿಲ್ಲ ಅಥವಾ ಅತ್ಯಂತ ಕಳಪೆ ವಿಮರ್ಶೆಗಳಿಲ್ಲ ಅದಕ್ಕಾಗಿ ck ವ್ಯಾಲ್ಯೂವನ್ನು 2 ಗೆ ಹೊಂದಿಸಬಹುದು ಆದರೆ ಉತ್ತಮ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮತ್ತು ಎನ್ವಿರಾನ್ಮೆಂಟ್ ಇರುವ ಸಂಸ್ಥೆಗಳು ಯಾವುವು ಸಾಫ್ಟ್ವೇರ್ ಎಂಜಿನಿಯರಿಂಗ್ ಪ್ರಿನ್ಸಿಪಲ್ಗಳನ್ನು ಬಳಸಲಾಗುತ್ತದೆ ಉತ್ತಮ ಪ್ರೋಗ್ರಾಮಿಂಗ್ ಲಾಂಗ್ವೇಜ್ಗಳನ್ನು ಬಳಸಲಾಗುತ್ತದೆ ಇತ್ಯಾದಿ ನಂತರ C k ವ್ಯಾಲ್ಯೂವನ್ನು ಎನ್ವಿರಾನ್ಮೆಂಟ್ ಉತ್ತಮವಾಗಿದ್ದರೆ 8 ಕ್ಕೆ ಹೊಂದಿಸಬಹುದು ಆದ್ದರಿಂದ ವಿವಿಧ ಕರೆಂಟ್ ಸಾಫ್ಟ್ವೇರ್ ಎಂಜಿನಿಯರಿಂಗ್ ಪ್ರಾಕ್ಟೀಸ್ಗಳನ್ನು ಬಳಸಿಕೊಂಡು ಆಧುನಿಕ ಪ್ರೋಗ್ರಾಮಿಂಗ್ ಪ್ರಾಕ್ಟೀಸ್ಗಳು ನೀವು ಈಗ ನೋಡಬಹುದಾದ ಆಟೋಮೇಟೆಡ್ ಟೂಲ್ಗಳುಗಳು ಕೇಸ್ ಟೂಲ್ಗಳು ಇತ್ಯಾದಿಗಳನ್ನು ಬಳಸುತ್ತದೆ ಮತ್ತು ನಂತರ ck ವ್ಯಾಲ್ಯೂವನ್ನು 11 ಕ್ಕೆ ಹೊಂದಿಸಬಹುದು ಪ್ಲಾನಿಂಗ್ ಮತ್ತು ಸ್ಪೆಸಿಫಿಕೇಷನ್ ಅನ್ನು ಕೈಗೊಳ್ಳಲು ಪ್ರೊಜೆಕ್ಟ್ನ ಪ್ರಾರಂಭದಲ್ಲಿ ಬಹಳ ಕಡಿಮೆ ಸಂಖ್ಯೆಯ ಎಂಜಿನಿಯರ್ಗಳ ಅಗತ್ಯವಿದೆ ಪ್ಲಾನಿಂಗ್ ಮತ್ತು ಸ್ಪೆಸಿಫಿಕೇಷನ್ ಕೈಗೊಳ್ಳಲು ಬಹಳ ಕಡಿಮೆ ಸಂಖ್ಯೆಯ ಮ್ಯಾನ್ ಪವರ್ ಅಗತ್ಯವಿದೆ ಎಂದು ನಾವು ಆರಂಭದಲ್ಲಿ ನೋಡಬಹುದು ಅಂದರೆ ರಿಕ್ವಾಯರ್ಮೆಂಟ್ ಅನಾಲಿಸಿಸ್ ಮತ್ತು ಸ್ಪೆಸಿಫಿಕೇಷನ್ ಸರಿ ಪ್ಲಾನಿಂಗ್ ಮತ್ತು ರಿಕ್ವಾಯರ್ಮೆಂಟ್ ಸ್ಪೆಸಿಫಿಕೇಷನ್ ಮತ್ತು ಅನಾಲಿಸಿಸ್ ಆಕ್ಟಿವಿಟೀಸ್ಗಳಾಗಿವೆ ಪ್ರೊಜೆಕ್ಟ್ ಮುಂದುವರೆದಂತೆ ಹೆಚ್ಚು ವಿವರವಾದ ಕೆಲಸದ ಅಗತ್ಯವಿದೆ ಪ್ರೊಜೆಕ್ಟ್ ಪ್ರಗತಿಯಲ್ಲಿರುವಂತೆ ಸಮಯ ಹಾದುಹೋಗುವುದನ್ನು ನೋಡಿ ಹೆಚ್ಚಿನ ಸಂಖ್ಯೆಯ ಜನರು ಬೇಕಾಗುತ್ತಾರೆ ಏಕೆಂದರೆ ಹೆಚ್ಚು ವಿವರವಾದ ಕೆಲಸದ ಅಗತ್ಯವಿದೆ ಅದಕ್ಕಾಗಿಯೇ ಇಂಜಿನಿಯರ್ಗಳ ಸಂಖ್ಯೆಯು ನಿಧಾನವಾಗಿ ಹೆಚ್ಚುತ್ತಿದೆ ಮತ್ತು ಹೆಚ್ಚಿನ ಕೆಲಸದ ಅಗತ್ಯವಿದೆ ಎಂದು ಸಮಯ ಕಳೆದಂತೆ ಪೀಕ್ ಅನ್ನು ತಲುಪುತ್ತದೆ ಈಗ ಈ ಗರಿಷ್ಠ ಸಮಯವು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಯಾವ ಫೇಸ್ ಅನ್ನು ಪ್ರತಿನಿಧಿಸುತ್ತದೆ ಎಂಬುದನ್ನು ನೋಡೋಣ ಪ್ರೊಡಕ್ಟ್ ಬಿಡುಗಡೆ ಮಾಡಿದ ನಂತರ ರೇಲೀ ಕರ್ವ್ ಅದರ ಗರಿಷ್ಠ ವ್ಯಾಲ್ಯೂವನ್ನು ತಲುಪುವ ಸಮಯವು ಸಿಸ್ಟಮ್ ಟೆಸ್ಟಿಂಗ್ಗೆ ಅನುಗುಣವಾಗಿರುತ್ತದೆ ಎಂದು ಪುಟ್ನಮ್ ಗಮನಿಸಿದರು ಆದ್ದರಿಂದ ನೀವು ನೋಡಿ ಆರಂಭದಲ್ಲಿ ನಾನು ಪ್ರೊಜೆಕ್ಟ್ ಪ್ಲಾನಿಂಗ್ ಸಮಯದಲ್ಲಿ ಇದನ್ನು ಹೇಳಿದ್ದೇನೆ ಅಥವಾ ಇದು ರಿಕ್ವಾಯರ್ಮೆಂಟ್ ಅನಾಲಿಸಿಸ್ ಸ್ಪೆಸಿಫಿಕೇಷನ್ ಅನಾಲಿಸಿಸ್ ಫೇಸ್ ಆಗಿದೆ ನಂತರ ಡಿಸೈನ್ ಬರುತ್ತದೆ ನಂತರ ಕೋಡಿಂಗ್ ಬರುತ್ತದೆ ಆದ್ದರಿಂದ ಈ ಪೀಕ್ ಪೀರಿಯಡ್ T D ಸಿಸ್ಟಮ್ ಟೆಸ್ಟಿಂಗ್ ಫೇಸ್ ಅನ್ನು ಬಳಸುವ ಟೆಸ್ಟಿಂಗ್ ಫೇಸ್ಗೆ ಅನುಗುಣವಾಗಿರುತ್ತದೆ ರೇಲೀ ಕರ್ವ್ ತಲುಪುವ ಸಮಯವು ಗರಿಷ್ಠ ವ್ಯಾಲ್ಯೂ ಆಗಿದೆ ಎಂದು ಪುಟ್ನಮ್ ಗಮನಿಸಿದರು ಇದು ಟೆಸ್ಟಿಂಗ್ ಫೇಸ್ ಸಿಸ್ಟಮ್ ಟೆಸ್ಟಿಂಗ್ ಫೇಸ್ ಮತ್ತು ಪ್ರೊಡಕ್ಟ್ ಬಿಡುಗಡೆಗೆ ಸರಿಸುಮಾರು ಅನುರೂಪವಾಗಿದೆ ಸಿಸ್ಟಮ್ ಟೆಸ್ಟಿಂಗ್ ಮುಗಿದ ನಂತರ ಪ್ರೊಡಕ್ಟ್ ಇನ್ಸ್ಟಾಲೇಷನ್ ಮತ್ತು ಡಿಲಿವರಿ ತನಕ ಪ್ರೊಜೆಕ್ಟ್ ಸ್ಟಾಫ್ಗಳ ಸಂಖ್ಯೆ ಕ್ರಮೇಣ ಕಡಿಮೆಯಾಗುತ್ತದೆ ಆದ್ದರಿಂದ ಇದು ಮುಗಿದ ನಂತರ ಇದು ಸಿಸ್ಟಮ್ ಟೆಸ್ಟಿಂಗ್ ಆಗಿದೆ ಈ T D ಅನ್ನು ನೋಡಿ ಈ ಫೇಸ್ ಸಿಸ್ಟಮ್ ಟೆಸ್ಟಿಂಗ್ ಫೇಸ್ಗೆ ಅನುರೂಪವಾಗಿದೆ ಮತ್ತು ಟೆಸ್ಟಿಂಗ್ ಫೇಸ್ ಮುಗಿದ ನಂತರ ಕ್ರಮೇಣ ಅಗತ್ಯವಿರುವ ಮ್ಯಾನ್ ಪವರ್ ಕುಸಿಯುತ್ತದೆ ಏಕೆಂದರೆ ಈಗ ಈ ಸಿಸ್ಟಮ್ ಈ ಭಾಗದಲ್ಲಿ ಜಾರಿಗೆ ಬರುತ್ತದೆ ಮತ್ತು ನಂತರ ಕ್ರಮೇಣ ಜನರ ಸಂಖ್ಯೆ ಕುಸಿಯುತ್ತದೆ ಎಂದು ಅವರು ಹೇಳುತ್ತಾನೆ ಆದ್ದರಿಂದ ಪುಟ್ನಮ್ ಗಮನಿಸಿದ ಪ್ರಕಾರ ಸಿಸ್ಟಮ್ ಟೆಸ್ಟಿಂಗ್ ಮುಗಿದ ನಂತರ ಪ್ರೊಡಕ್ಟ್ ಇನ್ಸ್ಟಾಲೇಷನ್ ಮತ್ತು ಡಿಲಿವರಿ ತನಕ ಪ್ರೊಡಕ್ಟ್ ಇನ್ಸ್ಟಾಲೇಷನ್ ಮತ್ತು ಡಿಲಿವರಿ ತನಕ ಪ್ರೊಜೆಕ್ಟ್ ಸ್ಟಾಫ್ಗಳ ಸಂಖ್ಯೆ ಕ್ರಮೇಣ ಕಡಿಮೆಯಾಗುತ್ತದೆ ರೇಲೈ ಕರ್ವ್ನಿಂದ ಕರ್ವ್ನ ಕೆಳಗೆ ಸರಿಸುಮಾರು 40 ಪ್ರತಿಶತದಷ್ಟು ಏರಿಯಾ TD ಯ ಎಡಭಾಗದಲ್ಲಿದೆ ಮತ್ತು 60 ಪ್ರತಿಶತ T D ಯ ಬಲಕ್ಕೆ ಇದೆ ಎಂದು ಸಹ ಗಮನಿಸಲಾಗಿದೆ ನೀವು ನೋಡಿದಂತೆ ಸುಮಾರು 40 ಪ್ರತಿಶತದಷ್ಟು ಏರಿಯಾ ಏನೆಂದು ಗಮನಿಸಲಾಗಿದೆ ಕರ್ವ್ನ ಎಡಭಾಗದಲ್ಲಿದೆ ಮತ್ತು 60 ಪ್ರತಿಶತವು ಕರ್ವ್ನ ಬಲಕ್ಕೆ ಇರುತ್ತದೆ ಕ್ಷಮಿಸಿ T D ಯ ಎಡಕ್ಕೆ ಇರುತ್ತದೆ ಆದ್ದರಿಂದ 40 ಪ್ರತಿಶತವು ಈ ಪಾಯಿಂಟ್ TD ಯ ಎಡಕ್ಕೆ ಮತ್ತು 60 ಪ್ರತಿಶತ ಏರಿಯಾ ಈ ಪಾಯಿಂಟ್ T ಯ ಬಲಕ್ಕೆ ಇರುತ್ತದೆ D ಈಗ ಪುಟ್ನಮ್ ಮೋಡೆಲ್ ಅನ್ನು ಏನನ್ನು ಎಸ್ಟಿಮೇಟ್ ಮಾಡಲು ಬಳಸಬಹುದೆಂದು ನೋಡೋಣ Ss ಎಂದು ಪ್ರತಿನಿಧಿಸುವ ಕೋಡ್ನ ಸಾಲುಗಳನ್ನು ಎಸ್ಟಿಮೇಟ್ ಮಾಡಲು ಪುಟ್ನಮ್ ಮೋಡೆಲ್ ಅನ್ನು ಬಳಸಬಹುದು ಅಭಿವೃದ್ಧಿಪಡಿಸಲು ಸಮಯವನ್ನು ಹೂಡಿಕೆ ಮಾಡಿದ ಪರ್ಸನ್ ಇಯರ್ಗಳನ್ನು ಎಸ್ಟಿಮೇಟ್ ಮಾಡಲು ಇದನ್ನು ಬಳಸಬಹುದು ಮತ್ತು ಕಾನ್ಸ್ಟಂಟ್ ಅನ್ನು ಟೆಕ್ನಾಲಜಿ ಕೋ ಎಫಿಷಿಯೆಂಟ್ ಕಾನ್ಸ್ಟಂಟ್ C k ಎಂದು ಕರೆಯಲಾಗುತ್ತದೆ ಪುಟ್ನಮ್ ಈ ಸೂತ್ರಗಳನ್ನು ನೀಡಿದ್ದಾರೆ ಆದ್ದರಿಂದ ಸೂತ್ರವನ್ನು ಬಳಸಿಕೊಂಡು ಕೋಡ್ನ ಸಾಲುಗಳನ್ನು ಲೆಕ್ಕಾಚಾರ ಮಾಡಬಹುದು ಸಾಲಿಡ್ ಪದದ ಅರ್ಥಗಳನ್ನು ಯಾರು ನಿಮಗೆ ಮೊದಲೇ ಹೇಳಿದ್ದಾರೆ ಈ ಸೂತ್ರದಿಂದ ನೀವು K ವ್ಯಾಲ್ಯೂವನ್ನು ಸುಲಭವಾಗಿ ಕಂಡುಹಿಡಿಯಿರಿ ಅಂದರೆ ಹೂಡಿಕೆ ಮಾಡಿದ ಪರ್ಸನ್ ಇಯರ್ಗಳು ಈ ಕೆಳಗಿನಂತೆ ಇದೆ ಅಂದರೆ ಇದು ಪರ್ಸನ್ ಮಂತ್ಗಳ ಪರಿಭಾಷೆಯಲ್ಲಿ ಅಗತ್ಯವಿರುವ ಎಫರ್ಟ್ ಎಂದು ನೀವು ಹೇಳಬಹುದು ಇದು S s ಗೆ ಸಮನಾಗಿರುತ್ತದೆ S s ಎಂಬುದು ಕೋಡ್ನ ಸಾಲುಗಳು C k K13 ಆಗಿದೆ ಅಲ್ಲದೆ ಕೋಡ್ನ ಈ ಸಮೀಕರಣದ ಸಾಲುಗಳಿಂದ ನೀವು ಸುಲಭವಾಗಿ td ವ್ಯಾಲ್ಯೂವನ್ನು ಪಡೆಯಬಹುದು ಇದು S s C k K13 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಕೋಡ್ನ ಯಾವುದೇ ಸೋರ್ಸ್ ಸಾಲುಗಳನ್ನು ನೀಡಿದರೆ S s C k K ಮತ್ತು t d ಎಂಬ ನಾಲ್ಕು ವಿಷಯಗಳಿವೆ ಆದ್ದರಿಂದ ಮೂರು ಪ್ಯಾರಾಮೀಟರ್ಗಳನ್ನು ನೀಡಿದರೆ C k K ಮತ್ತು t d ಅನ್ನು ಸುಲಭವಾಗಿ ನೀಡಿದರೆ ನೀವು ಕೋಡ್ನ ಸಾಲುಗಳನ್ನು ಸುಲಭವಾಗಿ ಕಂಡುಹಿಡಿಯಬಹುದು ನೀವು ಕೋಡ್ನ ಸಾಲುಗಳನ್ನು ಎಸ್ಟಿಮೇಟ್ ಮಾಡಬಹುದು ಆದ್ದರಿಂದ ಅದೇ ರೀತಿ S s C k ಮತ್ತು td ಯ ವ್ಯಾಲ್ಯೂಗಳನ್ನು ನೀಡಿದರೆ ನೀವು K ನ ವ್ಯಾಲ್ಯೂವನ್ನು ಸುಲಭವಾಗಿ ಎಸ್ಟಿಮೇಟ್ ಮಾಡಬಹುದು ಮತ್ತು S s C k ಮತ್ತು K ಗಳ ವ್ಯಾಲ್ಯೂಗಳನ್ನು ನೀಡಿದರೆ ನೀವು ಅದನ್ನು ಡೆವಲಪ್ಮೆಂಟ್ ಟೈಮ್ td ಅನ್ನು ಸುಲಭವಾಗಿ ಎಸ್ಟಿಮೇಟ್ ಮಾಡಬಹುದು ಪುಟ್ನಮ್ ಈ ರೇಲೈ ನಾರ್ಡೆನ್ಅವರ ಕರ್ವ್ ಅನ್ನು ಅಳವಡಿಸಿಕೊಂಡರು ಅವರು ಎಫರ್ಟ್ಗೆ ಮತ್ತು ಸರಿಯಾದ ಟೈಪ್ಗೆ ವಿತರಿಸಲಾದ ಕೋಡ್ಗಳ ಸಂಖ್ಯೆಯನ್ನು ಸಂಬಂಧಿಸಿದ್ದಾರೆ ರೇಲೈ ನಾರ್ಡೆನ್ ಅವರ ಕರ್ವ್ನಿಂದ ಅವರು ವಿತರಿಸಿದ ಕೋಡ್ಗಳ ಸಂಖ್ಯೆ ಮತ್ತು ಪ್ರೊಡಕ್ಟ್ಗಳನ್ನು ಅಭಿವೃದ್ಧಿಪಡಿಸಲು ಬೇಕಾದ ಎಫರ್ಟ್ ಮತ್ತು ಸಮಯದ ನಡುವಿನ ಸಂಬಂಧವನ್ನು ಸ್ಥಾಪಿಸಿದ್ದಾರೆ ಎಂದು ವಿವರಿಸಿದ್ದಾರೆ ಅವರು ಎಫರ್ಟ್ ಮತ್ತು ಸಮಯದ ಮೇಲೆ ಶೆಡ್ಯೂಲ್ ಕಂಪ್ರೆಶನ್ನ ಪರಿಣಾಮವನ್ನು ಸಹ ಅಧ್ಯಯನ ಮಾಡಿದ್ದಾರೆ ಆದ್ದರಿಂದ ಬದಲಿಗೆ ಸಾಮಾನ್ಯವಾಗಿ ನೀವು ಅವರು ವೆಚ್ಚದಲ್ಲಿ ನಿಗದಿತ ಕಂಪ್ರೆಶನ್ನ ಪರಿಣಾಮವನ್ನು ಅಧ್ಯಯನ ಮಾಡಿದ್ದಾರೆಂದು ಹೇಳಬಹುದು ಆದ್ದರಿಂದ ಅವರು ಈ ಕೆಳಗಿನವುಗಳನ್ನು ರಚಿಸಲಾಗಿದೆ ಇಲ್ಲಿ td ಈ ಶೆಡ್ಯೂಲ್ ಅನ್ನು ತಲುಪಿಸುವ ಸಮಯ ಅಥವಾ org ಎಂದರೆ ನೀವು ಮೂಲತಃ ಯಾವ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಲು ಯೋಜಿಸಿರುವಿರಿ td ಹೊಸ ಸಮಯ ಪ್ರೊಜೆಕ್ಟ್ ಅನ್ನು ಅಭಿವೃದ್ಧಿಪಡಿಸಲು 12 ತಿಂಗಳುಗಳ ಅಗತ್ಯವಿದೆ ಎಂದು ನೀವು ಅಂದಾಜಿಸಿದ್ದೀರಿ ಎಂದು ಭಾವಿಸೋಣ ನಂತರ ಗ್ರಾಹಕರು ಸ್ವಲ್ಪ ತುರ್ತಾಗಿ ಬರುತ್ತಾರೆ ಕೆಲವು ತುರ್ತು ಕಾರಣ ಅವರು ಅದನ್ನು 6 ತಿಂಗಳೊಳಗೆ ತಲುಪಿಸಲು ವಿನಂತಿಸುತ್ತಿದ್ದಾರೆ ಆದ್ದರಿಂದ ಈಗ td org 12 ಇದು ಒರಿಜಿನಲ್ ಶೆಡ್ಯೂಲ್ ಮತ್ತು ನ್ಯೂ ಶೆಡ್ಯೂಲ್ ಅನ್ನು ಈಗ 6 ಎಂದು ಭಾವಿಸಲಾಗಿದೆ ಆದ್ದರಿಂದ pm org ಎಂದರೆ ಒರಿಜಿನಲ್ ಶೆಡ್ಯೂಲ್ಗೆ ಅಗತ್ಯವಿರುವ ಎಫರ್ಟ್ ಮತ್ತು ಇಲ್ಲಿ pm ನ್ಯೂ ಎಂದರೆ ನ್ಯೂ ಶೆಡ್ಯೂಲ್ಗೆ ಅಗತ್ಯವಿರುವ ಎಫರ್ಟ್ ಏಕೆಂದರೆ ಈಗ ನ್ಯೂ ಶೆಡ್ಯೂಲ್ ಪ್ರಕಾರ ಟೈಮ್ ಅನ್ನು ಕಡಿಮೆ ಮಾಡಲಾಗಿದೆ ಆದ್ದರಿಂದ ಟೈಮ್ ಕಡಿಮೆಯಾದರೆ ಇಲ್ಲಿ ಪ್ರತಿನಿಧಿಸುವ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಲು ನೀವು ಎಷ್ಟು ಹೆಚ್ಚು ಎಫರ್ಟ್ಗಳನ್ನು ಮಾಡಬೇಕಾಗುತ್ತದೆ ಆದ್ದರಿಂದ pm ನ್ಯೂ ಅಂದರೆ ಪರಿಷ್ಕರಿಸಲಾದ ನ್ಯೂ ಎಫರ್ಟ್ ಒರಿಜಿನಲ್ ಎಫರ್ಟ್ ತಲುಪಿಸಲು ಬೇಕಾಗುವ ಒರಿಜಿನಲ್ ಟೈಮ್ ನ್ಯೂ ಟೈಮ್ ಗೆ ಸಮನಾಗಿರುತ್ತದೆ ಆದ್ದರಿಂದ ಈಗ ನಾವು ಡೆಲಿವರಿ ಟೈಮ್ vs ಎಫರ್ಟ್ ಅಪ್ಲೈಡ್ ಅನ್ನು ನೋಡೋಣ ಪುಟ್ನಮ್ ನಾರ್ಡೆನ್ ರೇಲೈ ಕರ್ವ್ ಪ್ರಕಾರ ಎಫರ್ಟ್ ಅಪ್ಲೈಡ್ ಮತ್ತು ಡೆಲಿವರಿ ಟೈಮ್ ನಡುವೆ ನಾನ್ ಲೀನಿಯರ್ ಸಂಬಂಧವಿದೆ ಆದ್ದರಿಂದ ಪುಟ್ನಮ್ ನಾರ್ಡೆನ್ ರೇಲೈ ಕರ್ವ್ ಪ್ರಕಾರ ಡೆಲಿವರಿ ಟೈಮ್ ಮತ್ತು ಎಫರ್ಟ್ ಅಪ್ಲೈಡ್ ನಡುವೆ ನಾನ್ ಲೀನಿಯರ್ ಸಂಬಂಧವಿದೆ ಎಂದು ನೀವು ಗಮನಿಸಬಹುದು ಆದ್ದರಿಂದ ಇದರ ಅರ್ಥವೇನೆಂದರೆ ಡೆಲಿವರಿ ಟೈಮ್ ಅನ್ನು ಲೀನಿಯರ್ ಆಗಿ ಕಡಿಮೆ ಮಾಡುವುದರಿಂದ ಎಫರ್ಟ್ ವೇಗವಾಗಿ ಹೆಚ್ಚಾಗುತ್ತದೆ ಟೈಮ್ ಕೇವಲ ಲೀನಿಯರ್ ಆಗಿ ಹೆಚ್ಚಾಗದ ಎಫರ್ಟ್ ಹೆಚ್ಚಿಸಿದರೆ ಅದು ಬಹಳ ವೇಗವಾಗಿ ಹೆಚ್ಚಾಗುತ್ತದೆ ನಾನು ಒಂದು ಉದಾಹರಣೆಯನ್ನು ತೋರಿಸುತ್ತೇನೆ ಆದ್ದರಿಂದ ಡೆಲಿವರಿ ಟೈಮ್ ಅನ್ನು ಕಡಿಮೆಗೊಳಿಸಿದರೆ ಸರಿ ಡೆಲಿವರಿ ಟೈಮ್ ಅನ್ನು ಕಡಿಮೆಗೊಳಿಸಿದರೆ ಎಫರ್ಟ್ ಬಹಳ ವೇಗವಾಗಿ ಹೆಚ್ಚಾಗುತ್ತದೆ ಎಂಬುದನ್ನು ಇಲ್ಲಿ ನೀವು ನೋಡಬಹುದು ಹೇಗೆ ಎಂದು ನೋಡೋಣ ಆದ್ದರಿಂದ ಆರಂಭದಲ್ಲಿ ನೀವು ಇದು ಆಪ್ಟಿಮಲ್ ಟೈಮ್ ಎಂದು ಹೇಳಬಹುದು ಅಂದರೆ ಅಗತ್ಯವಿರುವ ಆಪ್ಟಿಮಲ್ ರಿಪೋರ್ಟ್ ಅನ್ನು ತಲುಪಿಸಲು ಇದು ಸಮಯವಾಗಿರುತ್ತದೆ ಅದನ್ನು ಈ ಹಂತದಲ್ಲಿ ನೀಡಲಾಗುತ್ತದೆ ಈಗ ಕಂಪ್ರೆಶನ್ ಅನ್ನು ಊಹಿಸಲಾಗಿದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಥಿಯೋರೋಟಿಕಲಿ ಈ ಡೆಲಿವರಿ ಟೈಮ್ ಅನ್ನು ಕಡಿಮೆ ಮಾಡಲಾಗಿದೆ ಇದು ಥಿಯೋರೋಟಿಕಲ್ ಅಲ್ಲ ಆಗ ಏನಾಗುತ್ತದೆ ಎಂದರೆ ಎಷ್ಟು ಎಫರ್ಟ್ ಬೇಕು ಎಂದು ಅದು ಮಹತ್ತರವಾಗಿ ಹೆಚ್ಚಾಗುತ್ತದೆ ಮತ್ತು ಇನ್ನೂ ನೀವು ಟೈಮ್ ಅನ್ನು ಕಂಪ್ರೆಶ್ಗೊಳಿಸಿದರೆ ಮತ್ತೆ ನೀವು ಟೈಮ್ ಕಡಿಮೆಗೊಳಿಸುತ್ತೀರಿ ಈ ಹಂತದಲ್ಲಿ ಸರಿ ಎಂದು ಭಾವಿಸೋಣ ಈ ಹಂತದಲ್ಲಿ ನೀವು ಹೇಳುವುದಾದರೆ ಅದು ಬಹುತೇಕ ಅಸಾಧ್ಯವಾದ ಪ್ರದೇಶವಾಗಿದೆ ನಿಮ್ಮ ಕೆಲಸವನ್ನು ನೀವು ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಮತ್ತು ನೀವು ಪ್ರೊಜೆಕ್ಟ್ ಅನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಟೈಮ್ ಅನ್ನು ಕಡಿಮೆ ಮಾಡಲು ಒಂದು ನಿರ್ದಿಷ್ಟ ಅಂಶವಿದೆ ನೀವು ಶೆಡ್ಯೂಲ್ ಅನ್ನು ಕಡಿಮೆ ಮಾಡಬಹುದು ಅದರಾಚೆಗೆ ನೀವು ಎಷ್ಟು ಮಂದಿಯನ್ನು ನಿಗದಿಪಡಿಸಿದರೂ ನೀವು ಇನ್ನೂ ಎಷ್ಟು ಸಿಬ್ಬಂದಿಯನ್ನು ನೇಮಿಸಿಕೊಂಡರೂ ಸಹ ನೀವು ಪ್ರೊಜೆಕ್ಟ್ ಅನ್ನು ಪೂರ್ಣಗೊಳಿಸದಿರಬಹುದು ಎಂಬುದನ್ನು ನೋಡೋಣ ಕಾಸ್ಟ್ನ ಮೇಲೆ ಶೆಡ್ಯೂಲ್ ಬದಲಾವಣೆಯ ಪರಿಣಾಮ ಏನು ಎಂದು ತೀರ್ಮಾನವು ಹೇಳುತ್ತದೆ L ಗಾಗಿ ಪುಟ್ನಮ್ ಅಭಿವ್ಯಕ್ತಿಯನ್ನು ಬಳಸುವುದರ ಮೂಲಕ ನಾವು ಈಗಾಗಲೇ ನೋಡಿದ್ದೇವೆ L ನ ವ್ಯಾಲ್ಯೂವು ಸರಿಗೆ ಸಮಾನವಾಗಿರುತ್ತದೆ ಪುಟ್ನಮ್ ಈಕ್ವೇಷನ್ ಅನ್ನು ಬಳಸಿಕೊಂಡು L ನ ವ್ಯಾಲ್ಯೂವನ್ನು ಈ ರೀತಿ ನಿರ್ದಿಷ್ಟಪಡಿಸಲಾಗಿದೆ ಇದರಿಂದ ನೀವು C k ವ್ಯಾಲ್ಯೂವನ್ನು ಕಂಡುಹಿಡಿಯಬಹುದು ಅಥವಾ K ವ್ಯಾಲ್ಯೂವನ್ನು ನೋಡೋಣ ಆ ಈಕ್ವೇಷನ್ ಅನ್ನು ಬಳಸಿಕೊಂಡು ನೀವು K ನ ವ್ಯಾಲ್ಯೂವನ್ನು ಕಂಡುಹಿಡಿಯಬಹುದು ಅದು KL3 Ck 3t4d ಗೆ ಸಮಾನವಾಗಿರುತ್ತದೆ ಮತ್ತು ನೀವು ಸರಳಗೊಳಿಸಿದರೆ ನೀವು K ಅನ್ನು ಈ ಕೆಳಗಿನಂತೆ ಪಡೆಯುತ್ತೀರಿ ಎಂದು ನೋಡಬಹುದು KC1t4d ಅಂದರೆ ಕೆಲವು ಕಾನ್ಸ್ಟಂಟ್ C1 t4 ಆದ್ದರಿಂದ C1 ಕಾನ್ಸ್ಟಂಟ್ ಆಗಿರುತ್ತದೆ ಮತ್ತು C1 L3 C3k ಆಗಿರುತ್ತದೆ ಆದ್ದರಿಂದ ನೀವು ಈ ಹೇಳಿಕೆಯನ್ನು ಸರಳಿಕರಿಸಿದಿರಿ ನೀವು K ಎಷ್ಟಕ್ಕೆ ಸಮಾನವಾಗಿರುತ್ತದೆ KL3 Ck3t4d ಆಗಿರುತ್ತದೆ ಆದ್ದರಿಂದ C k ಕ್ಯೂಬ್ನಿಂದ ಈ L k ಕ್ಯೂಬ್ ಸ್ಥಿರ ಆಹ್ ಆಗಿದೆ ಆದ್ದರಿಂದ Lk3 Ck3 ಕಾನ್ಸ್ಟಂಟ್ ಆಗಿರುತ್ತದೆ ಮತ್ತು ಅದೇ ಪ್ರೊಡಕ್ಟ್ ಸೈಜ್ ಗೆ C1L3 Ck3 ಇದನ್ನು ಇಲ್ಲಿ C k ಎಂದು ನಿರೂಪಿಸಲಾಗಿದೆ ಆದ್ದರಿಂದ ಅಂತಿಮವಾಗಿ K ಪವರ್ C 1 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಅಂತಿಮವಾಗಿ k ಎಂಬುದು C 1 t4d ಗೆ ಸಮಾನವಾಗಿರುತ್ತದೆ ಈಗ ನೀವು ಎರಡು ಟೈಮ್ಗಳು ಎರಡು ಶೆಡ್ಯೂಲ್ಗಳಿವೆ ಎಂದು ಹೇಳಿದರೆ ನೀವು t d 1 ಅನ್ನು ತೆಗೆದುಕೊಳ್ಳುತ್ತೀರಿ ಅದರಲ್ಲಿ ನೀವು ಎಸ್ಟಿಮೇಟ್ ಮಾಡಿದ ಒರಿಜಿನಲ್ ಶೆಡ್ಯೂಲ್ ಇರುತ್ತದೆ ಈಗ ಕೆಲವು ತುರ್ತಾಗಿ ಗ್ರಾಹಕರು ಆ ಸಮಯಕ್ಕೆ ಮುಂಚಿತವಾಗಿ ಅದನ್ನು ತಲುಪಿಸಲು ನಿಮ್ಮನ್ನು ವಿನಂತಿಸುತ್ತಿದ್ದಾರೆ ಅದು t d 2 ಎಂದು ಹೇಳಿ ನಂತರ ನೀವು ಈಕ್ವೇಷನ್ ಅನ್ನು ಪಡೆಯಬಹುದು ನೀವು ಇಲ್ಲಿ K1 ಮತ್ತು K2 ಎಂಬ ಎರಡು ವ್ಯಾಲ್ಯೂಗಳನ್ನು ಪಡೆಯಬಹುದು ಆದ್ದರಿಂದ ನೀವು K1 K2 ಅನುಪಾತವನ್ನು ಈ ಕೆಳಗಿನಂತೆ ತೆಗೆದುಕೊಳ್ಳುತ್ತೀರಿ K1K2 t4d2t4d1 ಇದು ಈಗ t d 2 ಅನ್ನು t d 1 4 ರಿಂದ ಪವರ್ 4 ಗೆ ಹಿಂತಿರುಗಿಸುತ್ತದೆ ಆದ್ದರಿಂದ ಇದು ನಾನು ಮಾಡಿದ ಸರಳೀಕರಣವಾಗಿದೆ ಇಲ್ಲಿ ನಾನು 2 ಬಾರಿ td 1 ಮತ್ತು td 2 ವ್ಯಾಲ್ಯೂಗಳನ್ನು ಕಂಡುಕೊಂಡಿದ್ದೇನೆ ಮತ್ತು ಅದರ ಪ್ರಕಾರ ನಾನು K 1 ಮತ್ತು K 2 ಎಂಬ ಎರಡು ವ್ಯಾಲ್ಯೂಗಳನ್ನು ಪಡೆಯುತ್ತೇನೆ ಆದ್ದರಿಂದ K 1 ಅನ್ನು K 2 ರಿಂದ ಭಾಗಿಸಿ ಇದನ್ನು t4d2t4d1 ಎಂದು ಸರಳಗೊಳಿಸಲಾಗುತ್ತದೆ ಹಾಗಾದರೆ ಇದರ ಅರ್ಥವೇನು ಈ ಹೇಳಿಕೆಯಿಂದ ನಾವು ಯಾವ ತೀರ್ಮಾನವನ್ನು ಪಡೆಯಬಹುದು ಡೆಲಿವರಿ ಷೆಡ್ಯೂಲ್ ಅಲ್ಲಿ ತುಲನಾತ್ಮಕವಾಗಿ ಸಣ್ಣ ಕಂಪ್ರೆಶನ್ ಹ್ಯೂಮನ್ ಎಫರ್ಟ್ನ ಮೇಲೆ ಗಣನೀಯ ಪೆನಾಲ್ಟಿ ಅನ್ನು ಉಂಟುಮಾಡಬಹುದು ಎಂದು ನೀವು ನೋಡಬಹುದು ನೀವು ಕಡಿಮೆ ಮಾಡುತ್ತಿದ್ದೀರಾ ನಂತರ ಅದು ಸುಮಾರು 4 ಪಟ್ಟು ಹೆಚ್ಚಾಗುತ್ತಿದೆಯೇ ಎಂದು ನೋಡಿ ನೀವು ಕೆಲಸವನ್ನು ಕಡಿಮೆ ಮಾಡಿದರೆ ಅಥವಾ ಸಮಯವನ್ನು ಕಡಿಮೆ ಮಾಡಿದರೆ ಕ್ಷಮಿಸಿ ಆದ್ದರಿಂದ ಡೆಲಿವರಿ ಟೈಮ್ ಕಡಿಮೆ ಆಗುತ್ತದೆ ಆಗ ನೀವು ಮಾಡಬೇಕಾದ ಎಫರ್ಟ್ ಮತ್ತು ಆದ್ದರಿಂದ ಕಾಸ್ಟ್ ಬಹಳ ವೇಗವಾಗಿ ಹೆಚ್ಚಾಗುತ್ತದೆ ಆದ್ದರಿಂದ ಇದು ಕಾರಣವಾಗಬಹುದು ಆದ್ದರಿಂದ ಷೆಡ್ಯೂಲ್ ಅಲ್ಲಿ ಅಥವಾ ವಿತರಣಾ ಡೆಲಿವರಿ ಟೈಮ್ ಅಲ್ಲಿ ತುಲನಾತ್ಮಕವಾಗಿ ಬಹಳ ಕಡಿಮೆ ಕಂಪ್ರೆಶನ್ನ ಅಗತ್ಯವಿದ್ದರೆ ಇದು ಹ್ಯೂಮನ್ ಎಫರ್ಟ್ನ ಮೇಲೆ ಗಣನೀಯ ಪೆನಾಲ್ಟಿ ಅನ್ನು ಉಂಟುಮಾಡಬಹುದು ನೀವು ಹೆಚ್ಚು ಹ್ಯೂಮನ್ ಎಫರ್ಟ್ ಅನ್ನು ವ್ಯಯಿಸಬೇಕು ನೀವು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಸ್ವಲ್ಪ ಸಮಯದ ಅವಧಿಯಲ್ಲಿ ಕಡಿಮೆ ಜನರನ್ನು ಬಳಸುವುದರ ಮೂಲಕ ಪ್ರಯೋಜನಗಳನ್ನು ಪಡೆಯಬಹುದು ಎಂದು ಗಮನಿಸಲಾಗಿದೆ ನೀವು ಕೆಲವೇ ಜನರನ್ನು ದೀರ್ಘಾವಧಿಯವರೆಗೆ ಬಳಸಿದರೆ ನೀವು ಹೆಚ್ಚು ಲಾಭವನ್ನು ಪಡೆಯುತ್ತೀರಿ ನಾವು ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಎಸ್ಟಿಮೇಟೆಡ್ ಡೆವಲಪ್ಮೆಂಟ್ ಟೈಮ್ 1 ವರ್ಷವಾಗಿದ್ದರೆ ಪ್ರೊಡಕ್ಟ್ 6 ತಿಂಗಳಲ್ಲಿ ಡೆವಲಪ್ ಮಾಡಲು ಎಫರ್ಟ್ ಅಥವಾ ಕಾಸ್ಟ್ನ ಮೇಲೆ ಪರಿಣಾಮ ಏನಾಗುತ್ತದೆ ಆದ್ದರಿಂದ ಒರಿಜಿನಲ್ ಡೆವಲಪ್ಮೆಂಟ್ ಟೈಮ್ 1 ವರ್ಷವಾಗಿತ್ತು ಈಗ ಗ್ರಾಹಕರು ಬರುತ್ತಿದ್ದಾರೆ ಮತ್ತು ಕೆಲವು ತುರ್ತು ಪರಿಸ್ಥಿತಿಯಿಂದಾಗಿ 6 ತಿಂಗಳಲ್ಲಿ ಪ್ರೊಡಕ್ಟ್ ಅನ್ನು ಡೆವಲಪ್ ಮಾಡಲು ವಿನಂತಿಸುತ್ತಿದ್ದಾರೆ ಹಾಗಾದರೆ ಎಫರ್ಟ್ ಮತ್ತು ಕಾಸ್ಟ್ನ ಮೇಲೆ ಏನು ಪರಿಣಾಮ ಬೀರುತ್ತದೆ ಎಂದು ಈಗ ನೋಡೋಣ ಆದ್ದರಿಂದ ನಾನು ಈಗ ಏನು ಮಾಡುತ್ತೇನೆ ಈಕ್ವೇಷನ್ ಅಲ್ಲಿ ವ್ಯಾಲ್ಯೂಗಳನ್ನು ಹಾಕುವುದು ಈಕ್ವೇಷನ್ ಏನು ಇಲ್ಲಿ ನೀವು ಮೂಲತಃ t d 1 ವರ್ಷವನ್ನು ನೋಡಬಹುದು ಅಂದರೆ 12 ತಿಂಗಳು ಸರಿ ನಂತರ t 2 ಎಷ್ಟು ಸಮಾನವಾಗಿರುತ್ತದೆ ನ್ಯೂ ಟೈಮ್ ಅದು ಏನು ನೀವು ಅದನ್ನು ಹೇಳಬಹುದು ಮೂಲತಃ ಅದು ಎಷ್ಟು 12 ತಿಂಗಳುಗಳು ಅಥವಾ 1 ವರ್ಷ ಅಥವಾ 12 ತಿಂಗಳುಗಳು ಮತ್ತು ನಂತರ ಅದನ್ನು ಎಷ್ಟು ಕಡಿಮೆಗೊಳಿಸಲಾಗುತ್ತದೆ 6 ತಿಂಗಳುಗಳು ಆದ್ದರಿಂದ ನೀವು ಎಷ್ಟು ಪಡೆಯುತ್ತೀರಿ 126 ಆದ್ದರಿಂದ ಸುಮಾರು 24 ಅಂದರೆ 16 ಆದ್ದರಿಂದ ಡೆವಲಪ್ಮೆಂಟ್ ಟೈಮ್ ಅನ್ನು ಅರ್ಧಕ್ಕೆ ಇಳಿಸಿದರೆ ಎಫರ್ಟ್ ಅಥವಾ ಕಾಸ್ಟ್ 16 ಪಟ್ಟು ಹೆಚ್ಚಾಗುತ್ತದೆ ಎಂದು ನಾನು ಹೇಳಲು ಬಯಸುತ್ತೇನೆ ಆದ್ದರಿಂದ ಎಸ್ಟಿಮೇಟೆಡ್ ಡೆವಲಪ್ಮೆಂಟ್ ಟೈಮ್ 1 ವರ್ಷವಾಗಿದ್ದರೆ ಮತ್ತು ನಂತರ 6 ತಿಂಗಳುಗಳಲ್ಲಿ ಪ್ರೊಡಕ್ಟ್ ಅನ್ನು ಡೆವಲಪ್ ಮಾಡುವ ಸಲುವಾಗಿ ಅಂದರೆ ನೀವು ಅರ್ಧದಷ್ಟು ಸಮಯವನ್ನು ಕಡಿಮೆ ಮಾಡುತ್ತಿದ್ದೀರಿ ಒಟ್ಟು ಎಫರ್ಟ್ ಮತ್ತು ಆದ್ದರಿಂದ ಕಾಸ್ಟ್ ಎಷ್ಟು ಹೆಚ್ಚಾಗುತ್ತದೆ 24 ಅಂದರೆ 16 ಬಾರಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಎಫರ್ಟ್ ಮತ್ತು ಕ್ರೊನೊಲಾಜಿಕಲ್ ಡೆಲಿವರಿ ಟೈಮ್ ನಡುವಿನ ಸಂಬಂಧವು ಹೆಚ್ಚು ನಾನ್ ಲೀನಿಯರ್ ಎಂದು ನಾವು ಹೇಳಬಹುದು ಆದ್ದರಿಂದ ನಾವು ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮತ್ತು ಈ ಸೈಜ್ ಎಫರ್ಟ್ ಇತ್ಯಾದಿಗಳನ್ನು ಎಸ್ಟಿಮೇಟ್ ಮಾಡಲು ಪುಟ್ನಮ್ ಮೋಡೆಲ್ ಅನ್ನು ಅನ್ವಯಿಸೋಣ S ಎಂಬುದು ಸೈಜ್ ಸರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ S ಗಳು 100000 ಲೈನ್ಸ್ ಆಫ್ ಕೋಡ್ loc ಗೆ ಸಮಾನವಾಗಿರುತ್ತದೆ ಅಥವಾ C k 10040 ಗೆ ಸಮಾನವಾಗಿರುತ್ತದೆ ಮತ್ತು td ಬದಲಾಗುತ್ತದೆ ಅದು 1 ತಿಂಗಳು 2 ತಿಂಗಳು ಅಥವಾ ಯಾವುದಾದರೂ ಆಗಿರಬಹುದು ಆದ್ದರಿಂದ t d ಬದಲಾಗುತ್ತದೆ ಅಥವಾ ಬಹುಶಃ ನೀವು ಏನಾದರೂ ತೆಗೆದುಕೊಳ್ಳಬಹುದು ಹೌದು t d ಅನ್ನು ಒಂದು ತಿಂಗಳು ಎಂದು ತೆಗೆದುಕೊಳ್ಳಬಹುದು ಆದ್ದರಿಂದ ಈಗ ನೀವು t d ಗಾಗಿ K ಅನ್ನು 1 ತಿಂಗಳಿಗೆ ಲೆಕ್ಕ ಹಾಕಬೇಕು ನೀವು ಎಷ್ಟು ಪಡೆಯುತ್ತೀರಿ S C K ವ್ಯಾಲ್ಯೂಗಳನ್ನು ಹಾಕುವುದು ವ್ಯಾಲ್ಯೂಗಳು ಎಂದು ನಾನು ನಿಮಗೆ ಮೊದಲೇ ತೋರಿಸಿದ್ದೇನೆ ಅದು ಇಲ್ಲಿನ ಈಕ್ವೇಷನ್ಗಳು ಆಗಿದೆ ಆದ್ದರಿಂದ S s C k K ಮತ್ತು t d ನಾವು K ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಅದು ಪರ್ಸನ್ ಮಂತ್ಸ್ಗಳಲ್ಲಿ ಹೂಡಿಕೆ ಮಾಡಿದ ವರ್ಷಗಳು ಅಥವಾ ಎಫರ್ಟ್ ಆಗಿವೆ ಹಾಗಾದರೆ K ಯಾವುದಕ್ಕೆ ಸಮ ಆದ್ದರಿಂದ ಇದು ಬೇಸಿಕ್ ಎಫರ್ಟ್ k ಆಗಿದೆ ಆದ್ದರಿಂದ S s ನೀಡಲಾಗಿದೆ Ck ನೀಡಲಾಗಿದೆ t d ನೀಡಲಾಗಿದೆ ಆದ್ದರಿಂದ ಈಗ ನಾವು K ನ ವ್ಯಾಲ್ಯೂವನ್ನು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ 1 ತಿಂಗಳ ಕಾಲ ನೀವು S s ನ ಈ ವ್ಯಾಲ್ಯೂವನ್ನು ಮತ್ತು Ck ನ ಈ ವ್ಯಾಲ್ಯೂವನ್ನು ಹಾಕುವ ಮೂಲಕ 1 ತಿಂಗಳವರೆಗೆ ನೋಡುತ್ತೀರಿ ಅಂದರೆ S ಗಳು 100000 ಮತ್ತು C k 10040 ಗೆ ಸಮಾನವಾಗಿರುತ್ತದೆ ನಂತರ K ವ್ಯಾಲ್ಯೂವು ತಿಂಗಳಿಗೆ 988 ಆಗಿರುತ್ತದೆ ದಯವಿಟ್ಟು ಹಿಂದಿನ ಈಕ್ವೇಷನ್ ಅಲ್ಲಿ ವ್ಯಾಲ್ಯೂಗಳನ್ನು ಹಾಕಿ ನೀವು ಇದನ್ನು ಪಡೆಯುತ್ತೀರಿ 5 ತಿಂಗಳುಗಳಿಗೆ ಸಮಾನವಾಗಿರುತ್ತದೆ ಇದು K ವ್ಯಾಲ್ಯೂ ಆಗಿದೆ ಅಂದರೆ ಇದು ಅಗತ್ಯವಿರುವ ಎಫರ್ಟ್ನ ವ್ಯಾಲ್ಯೂ ಆಗಿದೆ td 2 ತಿಂಗಳುಗಳ ಡೆಲಿವರಿ ಟೈಮ್ಗೆ ಎಫರ್ಟ್ನ ವ್ಯಾಲ್ಯೂ 62 ಪರ್ಸನ್ ಮಂತ್ಸ್ಗಳಾಗಿರುತ್ತದೆ S s ಮತ್ತು C k ಮತ್ತು t d ಪ್ಯಾರಾಮೀಟರ್ಗಳಿಗೆ ಈ ವ್ಯಾಲ್ಯೂಗಳನ್ನು ನೀಡಲಾಗಿದೆ 2 ಈ ರೀತಿಯಲ್ಲಿ ನೀವು ಪುಟ್ನಮ್ ಮೋಡೆಲ್ ಅನ್ನು ಬಳಸಿಕೊಂಡು ಅಗತ್ಯವಿರುವ ಎಫರ್ಟ್ ಅನ್ನು ಲೆಕ್ಕ ಹಾಕಬಹುದು ಈಗ ಪುಟ್ನಮ್ ಮೋಡೆಲ್ ಮಿತಿ ಏನು ಎಂದು ನಾವು ತ್ವರಿತವಾಗಿ ನೋಡೋಣ ಪುಟ್ನಮ್ ಮೋಡೆಲ್ ಷೆಡ್ಯೂಲ್ ಕಂಪ್ರೆಶನ್ನ ತೀವ್ರವಾದ ದಂಡವನ್ನು ಸೂಚಿಸುತ್ತದೆ ಈ ಟೈಮ್ ಅಥವಾ ಅನ್ನು ಅರ್ಧದಷ್ಟು ಕಂಪ್ರೆಶನ್ಗೊಳಿಸಿದರೆ ನಾವು ಈಗಾಗಲೇ ನೋಡಿದ್ದೇವೆ ಆದ್ದರಿಂದ ಬಹುತೇಕ ಎಲ್ಲಾ ಎಫರ್ಟ್ಗಳನ್ನು 16 ಪಟ್ಟು ಹೆಚ್ಚಿಸಲಾಗುತ್ತದೆ ಅದಕ್ಕೆ ಅನುಗುಣವಾಗಿ ಕಾಸ್ಟ್ ಅನ್ನು ಹೆಚ್ಚಿಸಬಹುದು ಅಥವಾ ಕಾಸ್ಟ್ ಅನ್ನು 16 ಪಟ್ಟು ಹೆಚ್ಚಿಸಬಹುದು ಮತ್ತು ಷೆಡ್ಯೂಲ್ ಅನ್ನು ವಿಸ್ತರಿಸಿದರೆ ಹೆಚ್ಚಿನ ಪ್ರತಿಫಲ ಅಂದರೆ ನೀವು ಷೆಡ್ಯೂಲ್ ಅನ್ನು ವಿಸ್ತರಿಸಲು ಹೋದರೆ ನಿಮ್ಮ ಲಾಭವು ಹೆಚ್ಚು ಇರುತ್ತದೆ ನೀವು ಹೆಚ್ಚಿನ ಪ್ರಯೋಜನವನ್ನು ಪಡೆಯುತ್ತೀರಿ ಪುಟ್ನಮ್ನ ಎಸ್ಟಿಮೇಟ್ ಮೋಡೆಲ್ ದೊಡ್ಡ ಸಿಸ್ಟಮ್ಗೆ ಸಮಂಜಸವಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನಿಮ್ಮ ಸಿಸ್ಟಮ್ ತುಂಬಾ ದೊಡ್ಡದಾಗಿದ್ದರೆ ನಿಮ್ಮ ಪ್ರೊಜೆಕ್ಟ್ ತುಂಬಾ ದೊಡ್ಡದಾಗಿದೆ ಆಗ ಅದು ಸಂಪೂರ್ಣವಾಗಿ ಕೆಲಸ ಮಾಡುತ್ತದೆ ಎಸ್ಟಿಮೇಟ್ಗಳು ಹೆಚ್ಚು ನಿಖರವಾಗಿರುತ್ತವೆ ಆದರೆ ಮೀಡಿಯಂ ಮತ್ತು ಸ್ಮಾಲ್ ಸ್ಕೇಲ್ ಸಿಸ್ಟಮ್ಗಳ ಎಫರ್ಟ್ ಅನ್ನು ಗಂಭೀರವಾಗಿ ಎಸ್ಟಿಮೇಟ್ ಮಾಡಿ ಆದ್ದರಿಂದ ನೀವು ಕೇವಲ ಒಂದು ಸ್ಮಾಲ್ ಸ್ಕೇಲ್ ಸಿಸ್ಟಮ್ ಅಥವಾ ಮೀಡಿಯಂ ಸ್ಕೇಲ್ ಸಿಸ್ಟಮ್ ಅನ್ನು ಬಳಸುತ್ತಿದ್ದರೆ ಎಸ್ಟಿಮೇಟ್ಗಳು ನಿಖರವಾಗಿರುವುದಿಲ್ಲ ಅವುಗಳು ಅತಿಯಾಗಿ ಎಸ್ಟಿಮೇಟ್ ಮಾಡಲ್ಪಡುತ್ತವೆ ಆದ್ದರಿಂದ ಯಾವುದೇ ಹೆಚ್ಚಿನ ಸಿಬ್ಬಂದಿ ಅಥವಾ ಸಲಕರಣೆಗಳನ್ನು ಖರೀದಿಸುವ ಮೂಲಕ ನಿಮ್ಮ ಸಾಫ್ಟ್ವೇರ್ ಪ್ರೊಜೆಕ್ಟ್ನ ಷೆಡ್ಯೂಲ್ ಅನ್ನು ಕಡಿಮೆ ಮಾಡಲು ಸಾಧ್ಯವಾಗದ ಮಿತಿಯನ್ನು ನೀವು ಇಲ್ಲಿ ನೋಡಬಹುದು ನಾನು ಈಗಾಗಲೇ ಈ ಗ್ರಾಫ್ನಲ್ಲಿ ಹೇಳಿದ್ದೇನೆ ಆದ್ದರಿಂದ ಇದು ಸಮಯದ ಆಪ್ಟಿಮಲ್ ಟೈಮ್ ಆಗಿದೆ ಮತ್ತು ಆಪ್ಟಿಮಲ್ ಎಫರ್ಟ್ ಇಲ್ಲಿದೆ ನೀವು ಈ ಅಂಶವನ್ನು ಹೇಳುವುದನ್ನು ಕಡಿಮೆ ಮಾಡುತ್ತಿದ್ದರೆ ನೀವು ಥಿಯೋರೋಟಿಕಲಿ ಕಡಿಮೆ ಮಾಡಬಹುದು ಮತ್ತು ಎಫರ್ಟ್ ಮಹತ್ತರವಾಗಿ ಹೆಚ್ಚುತ್ತಿದೆ ಎಂದು ನೀವು ನೋಡುತ್ತೀರಿ ಆದರೆ ಇನ್ನೂ ನೀವು ಮತ್ತೆ ಕಡಿಮೆ ಮಾಡಲು ಹೋದರೆ ಕೆಲವು ಪಾಯಿಂಟ್ ಇರುತ್ತದೆ ಮತ್ತು ಅದನ್ನು ಮೀರಿ ನಿಮ್ಮ ಪ್ರೊಜೆಕ್ಟ್ ಅನ್ನು ಪೂರ್ಣಗೊಳಿಸಲು ಸಾಧ್ಯವಾಗದ ಸಮಯವನ್ನು ನೀವು ಕಡಿಮೆ ಮಾಡುತ್ತಿದ್ದೀರಿ ನೀವು ಯಶಸ್ವಿಯಾಗದಿರಬಹುದು ಆದ್ದರಿಂದ ಅದು ಏನು ಯಾವ ಹಂತದವರೆಗೆ ನೀವು ಷೆಡ್ಯೂಲ್ ಅನ್ನು ಕಂಪ್ರೆಸ್ಗೊಳಿಸಬಹುದು ಮತ್ತು ನೀವು ಮತ್ತಷ್ಟು ಷೆಡ್ಯೂಲ್ಗೆ ಬಂದರೆ ನೀವು ಯಶಸ್ವಿಯಾಗದಿರಬಹುದು ಆದ್ದರಿಂದ ಬೋಹ್ಮ್ ಅನೇಕ ಅಪ್ಲಿಕೇಶನ್ಗಳನ್ನು ಅಧ್ಯಯನ ಮಾಡಿದ್ದಾರೆ ಮತ್ತು ಅವರು ಇದನ್ನು ತೀರ್ಮಾನಿಸಿದ್ದಾರೆ ಯಾವುದೇ ಹೆಚ್ಚಿನ ಸಿಬ್ಬಂದಿ ಅಥವಾ ಉಪಕರಣಗಳನ್ನು ಖರೀದಿಸುವ ಮೂಲಕ ಸಾಫ್ಟ್ವೇರ್ ಪ್ರೊಜೆಕ್ಟ್ನ ಷೆಡ್ಯೂಲ್ ಅನ್ನು ಕಡಿಮೆ ಮಾಡಲು ಸಾಧ್ಯವಾಗದ ಮಿತಿಯಿದೆ ಎಂದು ಬೋಹ್ಮ್ಗಮನಿಸಿದರು ಏಕೆಂದರೆ ಕೆಲವು ಚಟುವಟಿಕೆಗಳು ಅನುಕ್ರಮವಾಗಿರುವುದರಿಂದ ಅವು ಪ್ಯಾರಲಲ್ ಆಗಿರುವುದಿಲ್ಲ ಆದ್ದರಿಂದ ನೀವು ಎಷ್ಟು ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಬಹುದು ಆದ್ದರಿಂದ ಈ ವಿಷಯಗಳ ಚಟುವಟಿಕೆಯು ಅನುಕ್ರಮವನ್ನು ಹೊಂದಿರುವುದರಿಂದ ಅವರು ಹೆಚ್ಚುವರಿ ವ್ಯಕ್ತಿಗಳನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಅವರು ಸುಮ್ಮನೆ ಕುಳಿತುಕೊಳ್ಳುತ್ತಾರೆ ಹಾಗಾದರೆ ಈ ಮಿತಿ ಏನು ಈ ಮಿತಿಯು ನಾಮಿನಲ್ ಟೈಮ್ ಎಸ್ಟಿಮೇಟ್ನ 75 ಪ್ರತಿಶತದಷ್ಟು ಸಂಭವಿಸುತ್ತದೆ ಆದ್ದರಿಂದ ನೀವು ನಿಗದಿಪಡಿಸಿದರೆ ಈ ಮಿತಿಯು ನಾಮಿನಲ್ ಟೈಮ್ ಎಸ್ಟಿಮೇಟ್ನ 75 ಪ್ರತಿಶತದಷ್ಟು ಸಂಭವಿಸುತ್ತದೆ ಆದ್ದರಿಂದ ನಿಮ್ಮ ಪ್ರೊಜೆಕ್ಟ್ ಯಶಸ್ವಿಯಾಗದಿರಬಹುದು ಪ್ರೊಜೆಕ್ಟ್ ಮ್ಯಾನೇಜರ್ 25 ಶೇಕಡಾಕ್ಕಿಂತ ಹೆಚ್ಚು ಡೆವಲಪ್ಮೆಂಟ್ ಟೈಮ್ ಅನ್ನು ಕಂಪ್ರೇಸ್ಗೊಳಿಸಲು ಗ್ರಾಹಕರ ಬೇಡಿಕೆಯನ್ನು ಸ್ವೀಕರಿಸಿದರೆ ಇಲ್ಲಿ ನೋಡಿ ನಾನು ಈಗಾಗಲೇ ನಿಮಗೆ ಮಿತಿಯನ್ನು 75 ಪರ್ಸೆಂಟೇಜ್ವರೆಗೆ ಹೇಳಿದ್ದೇನೆ ಆದ್ದರಿಂದ ಅಲ್ಲಿ ಅಂದರೆ ಪ್ರೊಜೆಕ್ಟ್ ಮ್ಯಾನೇಜರ್ ಗ್ರಾಹಕರ ಬೇಡಿಕೆಯನ್ನು 75 25 ಪ್ರತಿಶತಕ್ಕಿಂತ ಹೆಚ್ಚು ಡೆವಲಪ್ಮೆಂಟ್ ಟೈಮ್ ಅನ್ನು ಕಂಪ್ರೇಸ್ಗೊಳಿಸಿದರೆ ಏಕೆಂದರೆ ಅದು 75 ಪ್ರತಿಶತ ಮಿತಿಯಾಗಿದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಪ್ರೊಜೆಕ್ಟ್ ಮ್ಯಾನೇಜರ್ ಅವರು ಡೆವಲಪ್ಮೆಂಟ್ ಟೈಮ್ ಅನ್ನು 25 ಪ್ರತಿಶತಕ್ಕಿಂತ ಹೆಚ್ಚು ಕಂಪ್ರೇಸ್ಗೊಳಿಸಲು ಗ್ರಾಹಕರ ಬೇಡಿಕೆಯನ್ನು ಸ್ವೀಕರಿಸಿದರೆ ಅವರು ಯಶಸ್ವಿಯಾಗುವ ಸಾಧ್ಯತೆ ಕಡಿಮೆ ನೀವು ಪ್ರೊಜೆಕ್ಟ್ ಅನ್ನು ಪೂರ್ಣಗೊಳಿಸದಿರಬಹುದು ನೀವು ವಿಫಲವಾಗಬಹುದು ಏಕೆಂದರೆ ಪ್ರತಿಯೊಂದು ಪ್ರೊಜೆಕ್ಟ್ ಸೀಮಿತ ಪ್ರಮಾಣದ ಪ್ಯಾರಲಲ್ ಚಟುವಟಿಕೆಗಳನ್ನು ಹೊಂದಿದೆ ಅಲ್ಲಿ ನೀವು ಹೆಚ್ಚಿನ ಜನರನ್ನು ಏರಿಯಾಗಳಿಗೆ ಹೆಚ್ಚಿನ ಸಿಬ್ಬಂದಿಯನ್ನು ಬಳಸಿಕೊಳ್ಳಬಹುದು ಆದರೆ ಹಲವಾರು ಅನುಕ್ರಮ ಚಟುವಟಿಕೆಗಳಿವೆ ಯಾವುದೇ ಸಂಖ್ಯೆಯ ಹೆಚ್ಚುವರಿ ಇಂಜಿನಿಯರ್ಗಳನ್ನು ನೇಮಿಸಿಕೊಳ್ಳುವ ಮೂಲಕ ಈ ಅನುಕ್ರಮ ಚಟುವಟಿಕೆಗಳನ್ನು ವೇಗಗೊಳಿಸಲು ಸಾಧ್ಯವಿಲ್ಲ ಮತ್ತು ಅನೇಕ ಇಂಜಿನಿಯರ್ಗಳನ್ನು ಅವರು ಸುಮ್ಮನೆ ಕುಳಿತುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಡೆವಲಪ್ಮೆಂಟ್ ಟೈಮ್ ಅನ್ನು 25 ಪ್ರತಿಶತಕ್ಕಿಂತ ಹೆಚ್ಚು ಕಂಪ್ರೇಸ್ಗೊಳಿಸಿದರೆ ಖಂಡಿತವಾಗಿಯೂ ನಿಮ್ಮ ಪ್ರೊಜೆಕ್ಟ್ ವಿಫಲವಾಗಬಹುದು ಅದು ಯಶಸ್ವಿಯಾಗದಿರಬಹುದು ನೀವು ಯಶಸ್ವಿಯಾಗದಿರಬಹುದು ಏಕೆಂದರೆ ಅನೇಕ ಎಂಜಿನಿಯರ್ಗಳು ಅವರು ಸುಮ್ಮನೆ ಕುಳಿತುಕೊಳ್ಳುತ್ತಾರೆ ಏಕೆಂದರೆ ಅವರಿಗೆ ಕೆಲಸವಿಲ್ಲ ಅನೇಕ ಚಟುವಟಿಕೆಗಳು ಅನುಕ್ರಮವಾಗಿರುವುದರಿಂದ ಅವು ಪ್ಯಾರಲಲ್ ಆಗಿರುವುದಿಲ್ಲ ಅವು ಅನುಕ್ರಮವಾಗಿರುತ್ತವೆ ಮತ್ತು ಯಾವುದೇ ಸಂಖ್ಯೆಯ ಸಿಬ್ಬಂದಿಯನ್ನು ನೇಮಿಸುವ ಮೂಲಕ ಅನುಕ್ರಮ ಚಟುವಟಿಕೆಗಳನ್ನು ವೇಗಗೊಳಿಸಲು ಸಾಧ್ಯವಿಲ್ಲ ಆದ್ದರಿಂದ ಈ ಎಂಜಿನಿಯರ್ಗಳು ಸುಮ್ಮನೆ ಕುಳಿತುಕೊಳ್ಳುತ್ತಾರೆ ಈ ಪುಟ್ನಮ್ ಮೋಡೆಲ್ ಪ್ರಮುಖ ನ್ಯೂನತೆಯೆಂದರೆ ಅದು ಮೀಡಿಯಂ ಮತ್ತು ಸ್ಮಾಲ್ ಸೈಜ್ನ ಸಿಸ್ಟಮ್ಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸದಿದ್ದಕ್ಕಾಗಿ ಅದು ಕಾರ್ಯನಿರ್ವಹಿಸುವುದಿಲ್ಲ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಜೆನ್ಸನ್ ಇದನ್ನು ನಿವಾರಿಸಲು ಅವರು ಒಂದು ಮೋಡೆಲ್ ಅನ್ನು ಪ್ರಸ್ತಾಪಿಸಿದ್ದಾರೆ ಇದನ್ನು ಜೆನ್ಸನ್ನ ಮೋಡೆಲ್ ಎಂದು ಕರೆಯಲಾಗುತ್ತದೆ ಜೆನ್ಸನ್ ಮೋಡೆಲ್ ಪುಟ್ನಮ್ ಮೋಡೆಲ್ಗೆ ಹೋಲುತ್ತದೆ ಅವರು ಎಫರ್ಟ್ನ ಮೇಲೆ ಷೆಡ್ಯೂಲ್ ಕಂಪ್ರೆಶನ್ನ ಪರಿಣಾಮವನ್ನು ಮೃದುಗೊಳಿಸಲು ಪ್ರಯತ್ನಿಸುತ್ತಾರೆ ನಾವು ಪುಟ್ನಮ್ ಮೋಡೆಲ್ನ ಸಂದರ್ಭದಲ್ಲಿ ನೋಡಿದ್ದೇವೆ ಏಕೆಂದರೆ ಎಫರ್ಟ್ನ ಮೇಲೆ ಷೆಡ್ಯೂಲ್ ಕಂಪ್ರೆಶನ್ನ ಪರಿಣಾಮ ಅದರ 4 ಪಟ್ಟು ಹೆಚ್ಚು ಕಷ್ಟಕರವಾಗಿದೆ ಮತ್ತು ನಾವು ಈಗಾಗಲೇ ನೋಡಿದ್ದೇವೆ ಅದು ಟು ದ ಪವರ್ 4 ಆಗಿದೆ ಆದ್ದರಿಂದ ಅದು ಯಾವಾಗ ಅರ್ಧದಷ್ಟು ಷೆಡ್ಯೂಲ್ ಅನ್ನು ಕಡಿಮೆ ಮಾಡುತ್ತದ್ದೆಯೋ ಆಗ ಸುಮಾರು 16 ಬಾರಿ ಎಫರ್ಟ್ ಸರಿ ಹೆಚ್ಚುತ್ತಿದೆ ಇದು ಸ್ಮಾಲ್ ಮತ್ತು ಮೀಡಿಯಂ ಸೈಜ್ ಪ್ರೊಜೆಕ್ಟ್ಗಳಿಗೆ ಅನ್ವಯಿಸುತ್ತದೆ ಏಕೆಂದರೆ ಅವರು ಎಫರ್ಟ್ ಮೇಲೆ ಷೆಡ್ಯೂಲ್ ಕಂಪನಿಗಳ ಪರಿಣಾಮವನ್ನು ಮೃದುಗೊಳಿಸಲು ಪ್ರಯತ್ನಿಸಿದ್ದಾರೆ ಇದು ಸ್ಮಾಲ್ ಮತ್ತು ಮೀಡಿಯಂ ಸೈಜ್ ಪ್ರೊಜೆಕ್ಟ್ಗಳಲ್ಲಿ ಅನ್ವಯಿಸುವಂತೆ ಮಾಡುತ್ತದೆ ಆದ್ದರಿಂದ ಇದು ಪುಟ್ನಮ್ಗಿಂತ ಕಂಪ್ರೆಶನ್ ಅನ್ನು ನಿಗದಿಪಡಿಸಲು ಕಡಿಮೆ ಸಂವೇದನಾಶೀಲವಾಗಿರುತ್ತದೆ ಪುಟ್ನಮ್ಗಿಂತ ಕಂಪ್ರೆಶನ್ ಅನ್ನು ನಿಗದಿಪಡಿಸಲು ಇದು ತುಂಬಾ ಕಡಿಮೆ ಸಂವೇದನಾಶೀಲವಾಗಿರುತ್ತದೆ ಇದು ಸ್ಮಾಲ್ ಮತ್ತು ಮೀಡಿಯಂ ಸೈಜ್ ಪ್ರೊಜೆಕ್ಟ್ಗಳಿಗೆ ಅನ್ವಯಿಸುವಂತೆ ಮಾಡುತ್ತದೆ ಜೆನ್ಸನ್ ಪ್ರಕಾರ ಅಥವಾ ಜೆನ್ಸನ್ ಮೋಡೆಲ್ನ ಪ್ರಕಾರ ಸೈಜ್ ಅನ್ನು ಹೀಗೆ ನಿರ್ದಿಷ್ಟಪಡಿಸಬಹುದು SS Cte td K12 Cte td K12 ಇಲ್ಲಿ ಬಳಕೆದಾರರ ನಿಯಮಗಳು ಅಂದರೆ S s ಸೈಜ್ ಮತ್ತು C te ಇದು ಎಫೆಕ್ಟಿವ್ ಟೆಕ್ನಾಲಜಿ ಕಾನ್ಸ್ಟಂಟ್ ಆಗಿದೆ td ಸಾಫ್ಟ್ವೇರ್ ಅನ್ನು ಡೆವಲಪ್ ಮಾಡುವ ಸಮಯ ಮತ್ತು K ಎಂಬುದು ಸಾಫ್ಟ್ವೇರ್ ಅನ್ನು ಡೆವಲಪ್ ಮಾಡಲು ಬೇಕಾದ ಎಫರ್ಟ್ ಮತ್ತು ಇವುಗಳು ಸೂತ್ರಗಳಾಗಿವೆ ಆದ್ದರಿಂದ ಸ್ಮಾಲ್ ಮತ್ತು ಮೀಡಿಯಂ ಸೈಜ್ ಪ್ರೋಗ್ರಾಂ ಪ್ರಾಬ್ಲಮ್ಗಳಿಗೆ ಅಥವಾ ಪ್ರೊಜೆಕ್ಟ್ಗಳಿಗೆ ಈ ಸೂತ್ರವು ತುಂಬಾ ಸೂಕ್ತವಾಗಿದೆ ಎಂದು ನೀವು ನೋಡಬಹುದು ಈ ಸಮೀಕರಣದಿಂದ ನೀವು ಎರಡು ವ್ಯಾಲ್ಯೂಗಳಿಗೆ ಏನೆಂದು ಕಂಡುಹಿಡಿಯಬಹುದು ಒಂದು ಒರಿಜಿನಲ್ ಷೆಡ್ಯೂಲ್ ಮತ್ತೊಂದು ರಿವೈಸ್ಡ್ ಷೆಡ್ಯೂಲ್ ಆಗಿದೆ ನೀವು K1 ಮತ್ತು K 2 ವ್ಯಾಲ್ಯೂಗಳನ್ನು ಕಂಡುಹಿಡಿಯಬಹುದು ಅವುಗಳಲ್ಲಿ K ಎಫರ್ಟ್ ಅನ್ನು ಪ್ರತಿನಿಧಿಸುತ್ತದೆ ಈಗ ನೀವು K1 ಅನ್ನು K2 ರಿಂದ ಭಾಗಿಸಿ ನಂತರ ಎಫರ್ಟ್ನ ಮೇಲೆ ಷೆಡ್ಯೂಲ್ ಕಂಪ್ರೆಶನ್ನ ಪರಿಣಾಮ ಏನೆಂದು ನೀವು ನೋಡಬಹುದು ಈಗ ಅದು ಸ್ಕ್ವೇರ್ನ ಕ್ರಮದಲ್ಲಿದೆ ಎಂದು ನೀವು ನೋಡಬಹುದು ಅದು ಹಿಂದೆ ಪವರ್ 4 ರ ಕ್ರಮದಲ್ಲಿತ್ತು ಈಗ ಈ ಅನುಪಾತವು ಸ್ಕ್ವೇರ್ನ ಕ್ರಮದಲ್ಲಿದೆ ಎಂದು ನೀವು ನೋಡಬಹುದು ಆದ್ದರಿಂದ K1 K2 t4d2t4d1 ಆಗಿರುತ್ತದೆ ಆದ್ದರಿಂದ ಇಲ್ಲಿ ಎಫರ್ಟ್ ಆರ್ಡರ್ ಔಟ್ಪುಟ್ಅನ್ನು 4 ನ ಪವರ್ ಆಗಿ ಹೆಚ್ಚಿಸುವುದಿಲ್ಲ ಬದಲಿಗೆ ಅದು ಪವರ್ 2 ರ ಆರ್ಡರ್ ಔಟ್ಪುಟ್ ಆಗಿ ಹೆಚ್ಚಾಗುತ್ತದೆ ಆದ್ದರಿಂದ ಈಗ ನೀವು ಪುಟ್ನಮ್ ಮೋಡೆಲ್ಗಾಗಿ ನಾವು ಅರ್ಜಿ ಸಲ್ಲಿಸಿದ ಅದೇ ಸಮಸ್ಯೆಯನ್ನು ತೆಗೆದುಕೊಂಡರೆ ಇದು ಈ ರೀತಿ ಕಾರ್ಯನಿರ್ವಹಿಸುತ್ತದೆ ಎಂದು ನೀವು ನೋಡಬಹುದು ಎಸ್ಟಿಮೇಟೆಡ್ ಡೆವಲಪ್ಮೆಂಟ್ ಟೈಮ್ 1 ವರ್ಷವಾಗಿದ್ದರೆ ಅರ್ಧದಷ್ಟು ಪ್ರೊಡಕ್ಟ್ ಅನ್ನು ಅಭಿವೃದ್ಧಿಪಡಿಸಲು ಅಂದರೆ 6 ತಿಂಗಳುಗಳು ಬೇಕಾಗುತ್ತದೆ ಈಗ ಒಟ್ಟು ಎಫರ್ಟ್ ಮತ್ತು ಆದ್ದರಿಂದ ಒಟ್ಟು ಕಾಸ್ಟ್ ಎಷ್ಟು ಸಮಯವನ್ನು ಹೆಚ್ಚಿಸುತ್ತದೆ ಅಂದರೆ 12 6 2 ಎಂದು ಹೆಚ್ಚಿಸುತ್ತದೆ ಆದ್ದರಿಂದ 22 ಅಂದರೆ 4 ಆದ್ದರಿಂದ ಈಗ ಎಫರ್ಟ್ ಮತ್ತು ಕಾಸ್ಟ್ 4 ಪಟ್ಟು ಹೆಚ್ಚಾಗುತ್ತದೆ ಆದರೆ ಪುಟ್ನಮ್ ಮೋಡೆಲ್ ಅಲ್ಲಿ ಇದು 16 ಪಟ್ಟು ಹೆಚ್ಚಾಗುತ್ತದೆ ಆದ್ದರಿಂದ ಪುಟ್ನಮ್ ಮೋಡೆಲ್ಗೆ ಹೋಲಿಸಿದರೆ ಇದು ತುಂಬಾ ಕಡಿಮೆಯಾಗಿದೆ ಆದ್ದರಿಂದ ಪುಟ್ನಮ್ ಮೋಡೆಲ್ಗಿಂತ ಜೆನ್ಸನ್ ಮೋಡೆಲ್ನ ಅನುಕೂಲಗಳು ಇವುಗಳಾಗಿವೆ ಈಗ ಮೊದಲು ಷೆಡ್ಯೂಲ್ ಅನ್ನು ಕಡಿಮೆ ಮಾಡಿದರೆ ಟೈಮ್ ಅನ್ನು ಕಡಿಮೆಗೊಳಿಸಲಾಗುತ್ತದೆ ಎಫರ್ಟ್ ಅನ್ನು ವೇಗವಾಗಿ ಹೆಚ್ಚಾಗುವುದಿಲ್ಲ ಹಾಗೆಯೇ ಈ ಮೋಡೆಲ್ ಅನ್ನು ಸ್ಮಾಲ್ ಮತ್ತು ಮೀಡಿಯಂ ಸ್ಕೇಲ್ ಅಥವಾ ಸ್ಮಾಲ್ ಮತ್ತು ಮೀಡಿಯಂ ಸೈಜ್ ಪ್ರೊಜೆಕ್ಟ್ಗಳಿಗೆ ಸುಲಭವಾಗಿ ಅನ್ವಯಿಸಬಹುದು ರೇಲೈ ಕರ್ವ್ನ ವಿವರಗಳನ್ನು ನಾವು ಈ ತರಗತಿಯಲ್ಲಿ ನೋಡಿದ್ದೇವೆ ಯಾವ ಸಾಫ್ಟ್ವೇರ್ ಉದ್ಯಮಗಳಿಗೆ ರೇಲೈ ಕರ್ವ್ ಅನ್ನು ಅನ್ವಯಿಸಬಹುದು ಸ್ಟಾಫ್ಯಿಂಗ್ ಲೆವೆಲ್ ಇನ್ಫಾರ್ಮಶನ್ ಎಸ್ಟಿಮೇಶನ್ಗೆ ನಾವು ಪುಟ್ನಮ್ ಮೋಡೆಲ್ ಅನ್ನು ಚರ್ಚಿಸಿದ್ದೇವೆ ಸ್ಟಾಫ್ಯಿಂಗ್ ಲೆವೆಲ್ ಎಸ್ಟಿಮೇಶನ್ಗೆ ನಾವು ಜೆನ್ಸನ್ ಮೋಡೆಲ್ ಅನ್ನು ಸಹ ಚರ್ಚಿಸಿದ್ದೇವೆ ಎಫರ್ಟ್ನ ಮೇಲಿನ ಕಾಸ್ಟ್ ಪ್ರಯತ್ನದ ಮೇಲೆ ವೇಳಾಪಟ್ಟಿ ಬದಲಾವಣೆಯ ಪರಿಣಾಮವನ್ನು ನಾವು ಪ್ರಸ್ತುತಪಡಿಸಿದ್ದೇವೆ ಮತ್ತು ಆದ್ದರಿಂದ ಪುಟ್ನಮ್ ಮೋಡೆಲ್ ಮತ್ತು ಜೆನ್ಸನ್ ಮೋಡೆಲ್ ಅನ್ನು ಬಳಸುವ ಕಾಸ್ಟ್ ಅನ್ನು ನಾವು ಪ್ರಸ್ತುತಪಡಿಸಿದ್ದೇವೆ These are the references ಇವು ರೆಫರೆನ್ಸ್ಗಳು